ನಮಸ್ಕಾರ ಮತ್ತು ನಮ್ಮಲ್ಲಿರುವ ವಿನ್ಯಾಸ ಚಿಂತನೆ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ನಿಮ್ಮೊಂದಿಗೆ ಕಳೆದ ಕೆಲವು ವಾರಗಳಲ್ಲಿ ಅದ್ಭುತವಾಗಿದೆ ಈಗ ನಾವು ವಿನ್ಯಾಸ ಚಿಂತನೆಯ ಬಹುಮುಖ್ಯ ಭಾಗಕ್ಕೆ ಹೋಗುತ್ತಿದ್ದೇವೆ ವಿನ್ಯಾಸ ಚಿಂತನೆಯ ಅತ್ಯಂತ ರೋಮಾಂಚಕಾರಿ ಭಾಗ ನಾವು ಇಲ್ಲಿಯವರೆಗೆ ಎರಡು ಹಂತಗಳನ್ನು ನೋಡಿದ್ದೇವೆ ಮೊದಲು ನಾವು ಗ್ರಾಹಕರ ಪಾದರಕ್ಷೆಗಳಲ್ಲಿ ಸಿಲುಕಿದ್ದೇವೆ ಅಥವಾ ಅನುಭವಿ ಎಂದು ಸಹಾಯ ಮಾಡಲು ನೀವು ಪ್ರಯತ್ನಿಸುತ್ತಿರುವ ಬಳಕೆದಾರರನ್ನು ನೀವು ವೈಯಕ್ತಿಕವಾಗಿ ಅವರನ್ನು ತಿಳಿದುಕೊಂಡಿದ್ದೀರಿ ನೀವು ಅವರನ್ನು ಸಂದರ್ಶಿಸಿದ್ದಿರಿ ಅವರು ಏನು ಮಾಡುತ್ತಿದ್ದಾರೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತು ನೀವು ಅವರಿಗೆ ಸಹಾಯ ಮಾಡಬಹುದು ಎರಡನೆಯ ವಿಶ್ಲೇಷಣೆ ನಾವು ಎರಡು ತಂತ್ರಗಳೊಂದಿಗೆ ವಿಶ್ಲೇಷಿಸಲಿದ್ದೆವೆ ಹಾಗೂ ಮೊದಲಿಗೆ 5 ಏಕೆ ಬಹು ಏಕೆ ಅಥವಾ ಏಕೆ ಪ್ರಶ್ನೆಗಳು ಏಕೆ ತಂತ್ರ ನೀವು ಮಲ್ಟಿ ಏಕೆ ಸರಣಿಯನ್ನು ಕೇಳುತ್ತಲೇ ಇರುತ್ತೀರಿ ಮತ್ತು ಮೂಲ ಕಾರಣ ಮಟ್ಟದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನಾವು ಇದರಿಂದ ಕಂಡುಕೊಂಡಿದ್ದೇವೆ ವಿಭಿನ್ನ ಹಂತಗಳಲ್ಲಿ ಗ್ರಾಹಕರೊಂದಿಗೆ ಏನು ನಡೆಯುತ್ತಿದೆ ಅವರು ಏಕೆ ಅಂತಹ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅವರು ನಮ್ಮಂತಹ ಜನರಿಂದ ಸಹಾಯದ ಅಗತ್ಯವಿರುವ ಸಿತ್ಥಿಯಲ್ಲಿ ಏಕೆ ಇದ್ದಾರೆ ಎಂದ ವಿಶ್ಲೇಷಿಸುವುದು ಹಾಗಾಗಿ ಮುಂದಿನದು ಸರಿ ಎಂದು ನೋಡುವುದು ಈಗ ಅದು ಏನು ಎಂದು ನಾನು ಕಂಡುಕೊಂಡಿದ್ದೇನೆ ಎರಡು ಪಕ್ಷಗಳ ನಡುವಿನ ಸಂಘರ್ಷ ಎರಡು ವಿಷಯಗಳು ಒಬ್ಬ ವ್ಯಕ್ತಿ ಮತ್ತು ವಸ್ತು ಅಥವಾ ಇಬ್ಬರು ಮನುಷ್ಯರ ನಡುವಿನ ಸಂಘರ್ಷ ಎಂದು ನಾನು ಹೀಗೆ ಯೋಚಿಸಬಹುದು ಹಾಗಾದರೆ ಏನದು ವ್ಯಕ್ತಿ A ಏನನ್ನು ಬಯಸುತ್ತಾನೆ ಮತ್ತು ವ್ಯಕ್ತಿ B ಮತ್ತೆ ಬೇರೆ ಏನನ್ನಾದರೂ ಬಯಸುತ್ತಾನೆ ಆಗಿದ್ದರೆ ಈ ಸ್ಟ್ಯಾಂಡ್ ಪಾಯಿಂಟ್ಗಳಿಂದ ಈ ದೃಷ್ಟಿಕೋನದಿಂದ ನಾವು ಇದನ್ನು ಹೇಗೆ ನೋಡುತ್ತೇವೆ ಈ ಎರಡೂ ಸ್ಟ್ಯಾಂಡ್ ಪಾಯಿಂಟ್ಗಳನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುತ್ತೇವೆ ಇನ್ನೂ ನಾವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುತ್ತಿದ್ದೇವೆ ಅಂದರೆ ಆ ವ್ಯಕ್ತಿ ದೃಷ್ಟಿಕೋನದ ಜೊತೆಗೆ ಬೇರೆಯವರ ದೃಷ್ಟಿಕೋನದಿಂದಲು ಸಹ ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಇಲ್ಲಿಯವರೆಗೆ ಮಾಡಿದ್ದು ಏನಾಗುತ್ತಿದೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ ಆದರೆ ನಾವು ಅದನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಇದು ವಿನ್ಯಾಸ ಚಿಂತನೆಯ ಮೂರನೇ ಹಂತವಾಗಿದೆ ಮತ್ತು ನಾವು ಪರಿಹರಿಸಲಿದ್ದೆವೆ ಮತ್ತು ಇದು ಸಂಘರ್ಷವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಒಂದು ಆಲೋಚನೆಯೊಂದಿಗೆ ಬಂದಾಗಲೆಲ್ಲಾ ನೀವು ಒಂದು ಯೋಜನೆಯನ್ನು ರಚಿಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸುತ್ತೀರಿ ಅದನ್ನು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸುತ್ತೀರಿ ಕೆಲವು ಪುಸ್ತಕಗಳನ್ನು ಓದುತ್ತೀರಿ ಅಥವಾ ನೀವು ಮರದ ಕೆಳಗೆ ಕುಳಿತು ಸೇಬು ಬೀಳಲು ಕಾಯುತ್ತಿರುತ್ತೀರಿ ಮತ್ತು ಒಂದು ಆಲೋಚನೆ ನಿಮ್ಮ ತಲೆಯೊಳಗೆ ಬರುತ್ತದೆ ಹಾಗಾಗಿ ಆ ಯೋಚನೆಯನ್ನು ಹಿಡಿದು ಈ ಹಂತದಲ್ಲಿ ನಾನು ನಿಮಗಾಗಿ ನೀಡುವ ಅತ್ಯುತ್ತಮ ಸಲಹೆಯೆಂದರೆ ಅದನ್ನು ನೀವು ಬರೆದು ಬಾಹ್ಯೀಕರಿಸಬೇಕು ಆದ್ದರಿಂದ ಆಲೋಚನೆಯ ಮೇಲೆ ಕೆಲಸ ಮಾಡುವ ಮೆದುಳಿನ ಭಾಗವು ಅತಿ ವೇಗದ ಪ್ರತಿಭೆ ಅವರು ವಿಷಯಗಳನ್ನು ತ್ವರಿತವಾಗಿ ಮತ್ತು ವೇಗವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ನಿಮಗೆ ಸಹಾಯ ಮಾಡಬಹುದು ಅದು ನಿಮ್ಮ ಮೆದುಳಿನ ದೃಷ್ಟಿಗೋಚರ ಭಾಗದ ವ್ಯಕ್ತಿ ಮತ್ತು ಆ ವ್ಯಕ್ತಿಯು ಪ್ರಚೋದನೆಗೊಳ್ಳಲು ನೀವು ವಿಷಯಗಳನ್ನು ಬರೆಯಬೇಕು ಅದನ್ನು ಕಾಗದದ ಮೇಲೆ ಬರೆಯಬೇಕು ನೀವು ಹೈಟೆಕ್ ಆಗಬೇಕಾಗಿಲ್ಲ ನೀವು ಇತ್ತೀಚಿನ ಗ್ಯಾಜೆಟ್ ಅನ್ನು ತೆಗೆದುಕೊಂಡು ಅದನ್ನು ಬರೆಯಬೇಕಾಗಿಲ್ಲ ನೀವು ಅದನ್ನು ಕಾಗದದ ಮೇಲೆ ಬರೆಯಬಹುದು ಆದ್ದರಿಂದ ವಿನ್ಯಾಸ ಚಿಂತನೆಯಲ್ಲಿ ಈ ಹಂತದಲ್ಲಿ ಈ ವಿಧಾನದಿಂದ ಮುಖ್ಯವಾಗಿ ತೆಗೆದುಕೊಳ್ಳುವ ವಿಚಾರಗಳನ್ನು ಬರೆಯಿರಿ ಆದ್ದರಿಂದ ನಾವು ಎಲ್ಲಿದ್ದೇವೆ ಎಂದು ಪರಿಹರಿಸಿ ಹಾಗಾಗಿ ನಾನು ನಿಮ್ಮನ್ನು ಈ ಸಮಯಕ್ಕೆ ದೂರದಲ್ಲಿರುವ ಸ್ಥಳಕ್ಕೆ ಕರೆದೊಯ್ಯದಿದ್ದೇನೆ ಮತ್ತು ನೀವು ಬಹುಶಃ ಅಲ್ಲಿ ವಾಸಿಸುತ್ತಿದ್ದೀರಿ ನೀವು ಈ ವೀಡಿಯೊವನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಎಂದು ನನಗೆ ತಿಳಿದಿಲ್ಲ ಆದರೆ ಈಗ ಹೇಳಲು ಹೊರಟಿರುವ ಕಥೆಯು ನೀವು ಇರುವ ಸ್ಥಳ ಬಗ್ಗೆ ಇದೀಗ ನಿಮ್ಮ ಪರದೆಯಲ್ಲಿ ಇದು ಎಲ್ಲಿ ಇರಬಹುದೆಂದು ನೀವು ಊಹಿಸಬಹುದೇ ಜನರು ಫೋಟೋದಲ್ಲಿ ಬಟ್ಟೆ ಧರಿಸಿರುವ ರೀತಿ ಮತ್ತು ಅವರ ಸುತ್ತಲೂ ಹಿಮ ಇರುವ ರೀತಿ ಮತ್ತು ಎಲ್ಲ ಕಡೆಯಿಂದಲು ದಟ್ಟವಾದ ಕಾಡಿನಂತೆ ಹೌದು ನೀವು ಅದನ್ನು ಸರಿಯಾಗಿ ಊಹಿಸಿದ್ದೀರಿ ಇದು ರಷ್ಯಾದ ಸೈಬೀರಿಯಾ ಈ ಛಾಯಾಚಿತ್ರವನ್ನು ತೆಗೆದ ಸಮಯವು 40 ರ ದಶಕದಲ್ಲಿ ಹಾಗಾಗಿ ನನ್ನ ಕಥೆ ಅಲ್ಲಿಂದ ಪ್ರಾರಂಭವಾಗುತ್ತದೆ ಮತ್ತು ನೀವು ಇನ್ನೊಂದು ಊಹೆಯನ್ನು ಮಾಡಬಹುದು ಈಗ ನೀವು ನನ್ನೊಂದಿಗೆ ಬಂದಿದ್ದೀರಿ ಈ ಸ್ಥಳ ಎಲ್ಲಿದೆ ಎಂದು ನೀವು ಚೆನ್ನಾಗಿ ಊಹಿಸಿದ್ದೀರಿ ನೀವು ಇನ್ನೊಂದು ವಿಷಯವನ್ನು ಊಹಿಸಲು ನಾನು ಬಯಸುತ್ತೇನೆ ನಾವು ಯಾವ ರೀತಿಯ ಸ್ಥಳವನ್ನು ನೋಡುತ್ತಿದ್ದೇವೆ ಇದು ಬಸ್ ನಿಲ್ದಾಣವೇ ಇದು ರೈಲ್ವೆ ನಿಲ್ದಾಣವೇ ಇದು ಬಂದರುವೇ ಇದು ಹೆಪ್ಪುಗಟ್ಟಿದ ಸರೋವರವೇ ಇದು ಏನು ನಾವು ಯಾವ ರೀತಿಯಲ್ಲಿ ಸ್ಥಳವನ್ನು ನೋಡುತ್ತಿದ್ದೇವೆ ಎಂದು ಸ್ವಲ್ಪ ಯೋಚಿಸಿ ಯಾವುದಾದರು ಊಹೆಗಳು ಇದು ಜೈಲು ಆದರೆ ಅದು ಹಾಗೆ ಕಾಣುತ್ತಿಲ್ಲ ಎತ್ತರದ ಗೋಡೆಗಳಿಲ್ಲ ಜನರನ್ನು ಕುಗ್ಗಿಸುವ ಮೆಷಿನ್ ಗನ್ ಸುತ್ತಮುತ್ತಲಿನ ಸೈನಿಕರು ಯಾರು ಇಲ್ಲ ಅವುಗಳಲ್ಲಿ ಯಾವುದೂ ಇಲ್ಲ ಇದು ತುಂಬಾ ಅಸಾಂಪ್ರದಾಯಿಕ ರೀತಿಯ ಜೈಲು ಎಂದು ಹೇಳುತ್ತೇನೆ ಇದು ಹಳೆಯ ದಿನಗಳಲ್ಲಿನ ಅತ್ಯಂತ ಕುಖ್ಯಾತ ಗುಲಾಗ್ ಜೈಲು ಇದು ಅತ್ಯಂತ ಹಿಂಸಾತ್ಮಕ ಸ್ಥಳವಾಗಿದೆ ವಾಸ್ತವವಾಗಿ ನೀವು ಗೋಡೆಗಳನ್ನು ನೋಡಲಾಗುವುದಿಲ್ಲ ಎಂಬ ಅಂಶವೆಂದರೆ ಈ ಸ್ಥಳದ ಸುತ್ತಲೂ ನೂರಾರು ಮೈಲುಗಳಷ್ಟು ಏನೂ ಇಲ್ಲ ಎಂಬುದು ನನ್ನ ಊಹೆಯಾಗಿದೆ ಆದ್ದರಿಂದ ಯಾರಾದರೂ ತಪ್ಪಿಸಿಕೊಳ್ಳಬಹುದಾದರೂ ಸಹ 100 ಮೈಲಿಗಳಷ್ಟು ದೂರದಲ್ಲಿರುವ ನನಗೆ ಗೊತ್ತಿಲ್ಲ 40 50 ° C ಆಹ್ಲಾದಕರ ಸ್ಥಿತಿಯ ಈ ಕೆಟ್ಟ ಶೀತದಲ್ಲಿ ಬದುಕಲು ಎಲ್ಲೋ ಪ್ರಯತ್ನಿಸುತ್ತಿರುವುದಕ್ಕಿಂತ ನೀವು ಜೈಲಿನಲ್ಲಿರುವುದು ಉತ್ತಮ ಹಾಗಾಗಿಬೆಚ್ಚಗಿನ ಸ್ಥಳವೆಂದರೆ ಜೈಲು ಆದ್ದರಿಂದ ನೀವು ಜೈಲಿಗೆ ಹಿಂತಿರುಗುವುದು ಉತ್ತಮ ಆದ್ದರಿಂದ ನನ್ನ ಕಥೆ 40ರಲ್ಲಿ ಪ್ರಾರಂಭವಾಗುತ್ತದೆ 1940 ರ ಆಲ್ಟ್ಶುಲ್ಲರ್ ಎಂಬ ಯುವ ಸಂಶೋಧಕ ಈ ಜೈಲಿನಲ್ಲಿ ಬಂಧಿಸಲ್ಪಟ್ಟರು ಆದ್ದರಿಂದ ನಾವು ಗಂಭೀರವಾದ ಕಾಲಘಟ್ಟಕ್ಕೆ ಹೋಗೋಣ ನನ್ನ ಪ್ರಕಾರ ಇದು ಕಗ್ಗತ್ತಲ ಸ್ಥಳದಲ್ಲಿ ಉತ್ತಮ ಸಮಯ ಆದ್ದರಿಂದ ಕೆಲವು ವರ್ಷಗಳು ನಿಮ್ಮ ಗಡಿಯಾರವನ್ನು ಹಿಂದಕ್ಕೆ ರೋಲ್ ಮಾಡಿ ಮತ್ತು ಆಲ್ಟ್ಶುಲ್ಲರ್ ಒಬ್ಬ ಯುವ ಮಹಾನ್ ಸಂಶೋಧಕರೆಂದು ತಿಳಿದುಬಂದಿದೆ ಅವರು ತನ್ನ ಹದಿಹರೆಯದ ವಯಸ್ಸಿನಲ್ಲಿದ್ದಾಗಲೇ ತನ್ನ ಮೊದಲ ಆವಿಷ್ಕಾರವನ್ನು ಮಾಡಿದ್ದಾರೆ ಆದ್ದರಿಂದ ಅವರು ಯಾವುದೇ ರೀತಿಯ ಸಮಸ್ಯೆಯನ್ನು ನೋಡಿದರೆ ಅದರ ಬಳಿ ಹೋಗಿ ಅದಕ್ಕೆ ಏನನ್ನಾದರೂ ಪರಿಹಾರವನ್ನು ಆವಿಷ್ಕರವನ್ನು ಕಂಡು ಹಿಡಿಯುವ ಅವಶ್ಯಕತೆಯಿದೆ ಎಂದು ಅವರು ಭಾವಿಸಿದ್ದರು ಮತ್ತು ವಿಶೇಷವಾದ ಸಂಪನ್ಮೂಲ ನಿರ್ಬಂಧಗಳು ಮತ್ತು ವಸ್ತುಗಳಿಲ್ಲ ಪರಿಹರಿಸಲು ಸಾಧ್ಯವಿಲ್ಲ ಎಂದಾಗಲು ಅವರು ಸಮೃದ್ಧನಾಗಿದ್ದು ಆದ್ದರಿಂದ ಅವರು ಯಾವಾಗಲೂ ವಿಭಿನ್ನ ರೀತಿಯ ವ್ಯಕ್ತಿ ಆದ್ದರಿಂದ ಅವರು ಪೇಟೆಂಟ್ ಕಚೇರಿ ಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಪೇಟೆಂಟ್ ಎನ್ನುವುದು ರಿಯಲ್ ಎಸ್ಟೇಟ್ ಅನ್ನು ಹೋಲುವ ಕಲ್ಪನೆಯ ಸರ್ಕಾರದ ರಕ್ಷಣೆಯಾಗಿದೆ ಅಲ್ಲಿ ನೀವು ಒಂದು ಔಟ್ಲೈನ್ ಅನ್ನು ಎಳೆಯಬಹುದು ಮತ್ತು ಇದು ನನಗೆ ಅಥವಾ ಜನರ ಗುಂಪಿಗೆ ಸೇರಿದೆ ಎಂದು ಸಾಬೀತು ಪಡಿಸಬಹುದು ಅದೇ ರೀತಿ ಬೌದ್ಧಿಕ ಆಸ್ತಿ ಬೌದ್ಧಿಕ ಎಸ್ಟೇಟ್ ಹಾಗಾಗಿ ನೀವು ನಿಜವಾಗಿಯೂ ಇದು ನನ್ನ ಆಲೋಚನೆಯ ಫಾರ್ಮುಲ ಎಂದು ಹೇಳಬಹುದು ಮತ್ತು ಸರ್ಕಾರ ಹೌದು ಎಂದು ಹೇಳುತ್ತದೆ ಹೌದು ಅವರು ಮೊದಲು ನನಗೆ ಹೇಳಿದರು ಆದ್ದರಿಂದ ಈ ವ್ಯಕ್ತಿಗೆ ಆ ನಿರ್ದಿಷ್ಟ ವಿಚಾರಗಳ ಪೇಟೆಂಟ್ ನೀಡಿ ಎಂದಾಗ ಆ ವ್ಯಕ್ತಿಯು ಪೇಟೆಂಟ್ ಪಡೆಯುತ್ತಾನೆ ಆದ್ದರಿಂದ ನಮ್ಮ ಆವಿಷ್ಕಾರಕ ಯುವ ಸಂಶೋಧಕರು ವಾಸ್ತವವಾಗಿ ಪೇಟೆಂಟ್ ಕಚೇರಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಈ ಪ್ರಸ್ತಾಪದಲ್ಲಿ ಅವರು ತುಂಬಾ ಉತ್ಸುಕರಾಗಿದ್ದರು ಏಕೆಂದರೆ ಅವರು ಜನರ ಆವಿಷ್ಕಾರಗಳಿಂದ ಸುತ್ತುವರಿದಿದ್ದರು ಜನರ ಎಲ್ಲ ವಿಚಾರಗಳನ್ನು ಅವರು ವಿವರವಾಗಿ ಪ್ರಸ್ತುತಪಡಿಸಿದರು ಆದ್ದರಿಂದ ಅವರು ನಿಜವಾಗಿಯೂ ಸಾವಿರಾರು ಕಾಗದಗಳ ಮೂಲಕ ದಾಖಲೆಗಳಲ್ಲಿ ಮುಳುಗಿರುತ್ತಿದ್ದರು ಈ ರೀತಿಯಾಗಿ ಬರೆದ ಕಾಗದದ ದಾಖಲೆಗಳು ಪೇಟೆಂಟ್ಗಳಾಗಿವೆ ಹಾಗಾಗಿ ನೀವು ಕಾಲ್ಪನಿಕ ಕಾದಂಬರಿಯನ್ನು ಓದುವಂತೆ ಅವರು ಪೇಟೆಂಟ್ಗಳ ಮೂಲವನ್ನು ಒಂದು ಪುಟವನ್ನು ಬಿಡದೆ ಆಸಕ್ತಿಯಿಂದ ಓದುತ್ತಿದ್ದರು ಮತ್ತು ಅವರು ನಿಜವಾಗಿಯೂ ಅಲ್ಲಿರುವ ಸಂಪೂರ್ಣ ಕಲ್ಪನೆಯನ್ನು ಪ್ರೀತಿಸುತ್ತಿದ್ದರು ಆದ್ದರಿಂದ ಅವರು ಈ ಪ್ರತಿಪಾದನೆಯಿಂದ ಸಂಪೂರ್ಣವಾಗಿ ಉತ್ಸುಕರಾಗಿದ್ದು ಮತ್ತು ನಿಧಾನವಾಗಿ ಮತ್ತು ಸ್ಥಿರವಾಗಿ ಈ ಪೇಟೆಂಟ್ಗಳಾದ್ಯಂತ ಹುಡುಕುವಾಗ ಕೆಲವು ಮಾದರಿಗಳನ್ನು ಕಂಡು ವಿಚಿತ್ರವಾದ್ದು ಏನೋ ನಡೆಯುತ್ತಿದೆ ಎಂದು ಅರಿತುಕೊಂಡರು ಹಾಗೇ ಅದು ಹುಚ್ಚು ಹುಚ್ಚಗಿತ್ತು ಏಕೆಂದರೆ ಅವರು ಓದಿದ ನೋಡಿದ ಪೇಟೆಂಟ್ಗಳು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದವು ಏರೋಸ್ಪೇಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಥವಾ ಆ ಸಮಯದಲ್ಲಿ ಯಾವುದನ್ನ ಕರೆಯುತ್ತಿದ್ದರೋ ಅದು ಆದರೆ ಅವರು ನೋಡಿದ 40ರ ದಶಕದ ಸಮಯದಲ್ಲಿ ಎಲೆಕ್ಟ್ರಾನಿಕ್ಸ್ ಇತ್ತೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ ಅವರು ಮಾತ್ರ ಇವೆಲ್ಲವುಗಳ ನಡುವಿನ ಸಾಮಾನ್ಯತೆಗಳು ನಿರ್ದಿಷ್ಟ ರೀತಿಯ ಸಮಸ್ಯೆಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ಭದ್ರಪಡಿಸಲಾಗಿದೆ ಅಥವಾ ಪರಿಹರಿಸಲಾಗಿದೆ ಎಂದು ಅವರು ಈ ಪೇಟೆಂಟ್ಗಳಲ್ಲಿ ಗಮನಿಸಿದರು ಇದಕ್ಕೂ ಮೊದಲು ಅವರು ಬಹಳಷ್ಟು ತಲೆ ಕೆಡಿಸಿಕೊಂಡು ಇತರ ಎಲ್ಲ ವಿಜ್ಞಾನಗಳು ಒಂದು ನಿರ್ದಿಷ್ಟ ಸೂತ್ರವನ್ನು ಹೊಂದಿದ್ದಾರೆ ಮತ್ತು ಅದನ್ನು ಮಾಡಲು ಒಂದು ನಿರ್ದಿಷ್ಟ ಮಾರ್ಗವಿದೆ ಸಮಸ್ಯೆಯನ್ನು ಪರಿಹರಿಸುವಾಗ ಜನರ ಅಂತಃಪ್ರಜ್ಞೆ ಮತ್ತು ಹಿನ್ನೆಲೆ ಹಾಗೂ ಅನುಭವದ ಮೇಲೆ ಅದು ಅವಲಂಬಿಸಿರುತ್ತದೆ ಮತ್ತು ಅವರು ತಮ್ಮದೇ ಆದ ವ್ಯಕ್ತಿತ್ವ ಇತ್ಯಾದಿಗಳೊಂದಿಗೆ ಹ್ಯಾಂಗ್ ಔಟ್ ನಲ್ಲಿರುತ್ತಾರೆ ಆದ್ದರಿಂದ ಗಣಿತ ಅಥವಾ ರಸಾಯನಶಾಸ್ತ್ರದಲ್ಲಿ ನೀವು ಸಮಸ್ಯೆಯನ್ನು ಪರಿಹರಿಸಿ ಅದರಿಂದ ಯಾರಾದರೂ ಕಲಿಯಬಹುದಾದ ಸೂತ್ರದ ರೀತಿ ಅದರಲ್ಲಿ ಏನೂ ಇಲ್ಲ ಉದಾಹರಣೆಗೆ ಈ ಎರಡು ನೀವು ಮುಂದುವರಿಯಲು ಸೂತ್ರಗಳನ್ನು ಅವಲಂಬಿಸಿವೆ ಅದೇ ರೀತಿಯಲ್ಲಿ ಒಂದು ವೇಳೆ ನಾನು ಒಂದು ಸೂತ್ರವನ್ನು ಆವಿಷ್ಕರಿಸಿ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಿದ್ದರೆ ಅದನ್ನು ನಾನು ಯಾರಿಗಾದರೂ ಕಲಿಸಬಲ್ಲೆ ಮತ್ತು ಇದರಿಂದ ಅವರು ಸಮಸ್ಯೆಯನ್ನು ನಿಜವಾಗಿಯೂ ವೇಗವಾಗಿ ಹಾಗೂ ಉತ್ತಮವಾಗಿ ಪರಿಹರಿಸಬಹುದು ಮತ್ತು ಆದ್ದರಿಂದ ಅವರು ನಿಜವಾಗಿಯೂ ಆಕರ್ಷಿತನಾಗಿದ್ದರು ಹಾಗಾಗಿ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ಐಡಿಯಾ ಪುಟಿಯಿತು ಇದು ಸೂತ್ರದಂತೆ ತೋರುತ್ತದೆ ಇದು ಸಮಸ್ಯೆಯನ್ನು ಪರಿಹರಿಸುವ ಒಂದು ವ್ಯವಸ್ಥಿತ ಮಾರ್ಗದಂತೆ ತೋರುತ್ತದೆ ಮತ್ತು ಅವರು ನಿಧಾನವಾಗಿ ಸಮಸ್ಯೆಗಳನ್ನು ಮತ್ತು ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ವರ್ಗೀಕರಿಸಲು ಪ್ರಾರಂಭಿಸಿದರು ಹಾಗಾಗಿ ಅವರು ಸಾವಿರ ಸಾವಿರಾರು ಈ ಪೇಟೆಂಟ್ಗಳನ್ನು ಬಹಳ ಕ್ರಮಬದ್ಧವಾಗಿ ಪರಿಷ್ಕರಿಸಿ ಮತ್ತು ಕೊನೆಗೂ ಸಮಸ್ಯೆಯನ್ನು ಪರಿಹರಿಸಲು ಒಂದು ವಿಧೇಯ ಅಥವಾ ಸೂತ್ರವನ್ನು ಕಂಡುಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ಅವರು ಸಂತೋಷಪಟ್ಟರು ಮತ್ತು ಈ ಕಲ್ಪನೆಯ ಬಗ್ಗೆ ಅವರು ಬಹಳ ಉತ್ಸುಕನಾಗಿದ್ದಾರೆ ಮತ್ತು ಇಡೀ ರಾಷ್ಟ್ರವು ತಿಳಿದುಕೊಳ್ಳಬೇಕಾಗಿದೆ ಎಲ್ಲಾ ಶಾಲೆಗಳು ಈ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಈ ವಿಧಾನವನ್ನು ಪ್ರಾರಂಭಿಸಬೇಕು ಎಂದು ಅವರು ಹೇಳಿದರು ಮತ್ತು ಅವರು ಏನು ಮಾಡಿದರು ಎಂದರೆ ಅವರು ಅಂದಿನ ಅಧ್ಯಕ್ಷರಿಗೆ ದೊಡ್ಡ ಸುದೀರ್ಘ ಪತ್ರವನ್ನು ಬರೆದರು ಅಥವಾ ಅಂತರ್ಜಾಲದ ಮೂಲಕ ಕಲಿಸಿದರು ಅಂತರ್ಜಾಲದಲ್ಲಿನ ಒಂದು ಕಥೆಯಿಂದ ನಾನು ಇದನ್ನು ಎರವಲು ಪಡೆಯುತ್ತಿದ್ದೇನೆ ಮತ್ತು ಆ ಸಮಯದಲ್ಲಿ ಅವರು USSR ಅಧ್ಯಕ್ಷ ಅಥವಾ ರಾಷ್ಟ್ರ ಮುಖ್ಯಸ್ಥ ಜೋಸೆಫ್ ಸ್ಟಾಲಿನ್ಗೆ ಪತ್ರ ಬರೆದಿದ್ದಾರೆ ಮತ್ತು ನಾವು ನಮ್ಮ ಮಾತೃಭೂಮಿಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವುದು ನಿಮಗೆ ತಿಳಿದಿದೆ ಎಂದು ಅವರು ಎಲ್ಲವನ್ನೂ ಅದರಲ್ಲಿ ಬರೆದಿದ್ದಾರೆ ಮತ್ತು ಜೋಸೆಫ್ ಸ್ಟಾಲಿನ್ ಅವರಿಂದ ಅವರಿಗೆ ಯಾವುದೇ ಉತ್ತರ ಬರುವುದಿಲ್ಲ ಅವರು ರಾಜ್ಯದ ಮುಖ್ಯಸ್ಥರು ಹಾಗೂ ಕಾರ್ಯನಿರತ ವ್ಯಕ್ತಿ ಹಾಗಾಗಿ ಅವರು ತಮಗೆ ಬರುವ ಪ್ರತಿಯೊಂದು ಮೇಲ್ಗಳಿಗೆ ಉತ್ತರಿಸುವುದಿಲ್ಲ ಹಾಗಾಗಿ ಒಂದು ವರ್ಷದ ನಂತರ ಆಲ್ಟ್ಶುಲ್ಲರ್ ತನ್ನ ಉತ್ತರವನ್ನು ಪಡೆದರು ಮತ್ತು ಅದು ನನಗೆ ತಿಳಿದಿರುವಂತೆ ಮಧ್ಯರಾತ್ರಿಯಲ್ಲಿ ಯಾರೋ ಬಾಗಿಲು ಬಡಿಯುತ್ತಾ ಇದು ಆಲ್ಟ್ಶುಲ್ಲರ್ ಎಂದು ಪ್ರಶ್ನೆ ಮಾಡುತ್ತಾರೆ ಮತ್ತು ಆಲ್ಟ್ಶುಲ್ಲರ್ ರವರು ನಿದೆಗಣ್ಣಲೇ ಬಾಗಿಲು ತೆರೆದು ಹೌದು ನಾನೇ ಎಂದರು ಅವರು ನಿಮ್ಮನ್ನು ಬಂಧಿಸುತ್ತಿದ್ದೇವೆ ಎಂದಾಗ ಇವರು ಅದಕ್ಕೆ ಕಾರಣವೆನೂ ಎಂದು ಮರು ಪ್ರಶ್ನೆ ಹಾಕುತ್ತಾರೆ ಮತ್ತು ಅದಕ್ಕೆ ಅವರು ನೀವು ಈ ದೀರ್ಘ ಪತ್ರವನ್ನು ಬರೆದಿದ್ದು ನಿಜವೇ ಎಂದಾಗ ಇವರು ಹೌದು ಎಂದ ನಂತರ ಅವರು ಮತ್ತೆ ನಿಮ್ಮನೂ ಬಂಧಿಸುತ್ತಿದ್ದೇವೆ ಎಂದು ಹೇಳಿ ಇವರನ್ನು ಬಂಧಿಸುತ್ತಾರೆ ಹಾಗೂ ಇವರು ಪತ್ರದಲ್ಲಿ ಈ ವಿಧಾನವನ್ನು ಬಳಸಿಕೊಂಡು ಮಾತೃಭೂಮಿಯನ್ನು ಹೆಚ್ಚಿನ ಎತ್ತರಕ್ಕೆ ಹೇಗೆ ಪರಿವರ್ತಿಸುವುದು ಎಂಬುದರ ಬಗ್ಗೆ ಇವರು ಬರೆದಿದ್ದಾರೆ ಎಂದು ಅದು ತಿಳಿಸುವುದರ ಜೊತೆಗೆ ಜೋಸೆಫ್ ಸ್ಟಾಲಿನ್ ಅವರ ಆಡಳಿತದಲ್ಲಿ ದೇಶದ ಪ್ರಗತಿಯು ಕುಂಟಿತಗೊಂಡಿದೆ ಎಂಬುದನ್ನು ಸೂಚಿಸಿದ ಕಾರಣದಿಂದ ಆಲ್ಟ್ಶುಲ್ಲರ್ ರನ್ನು ಬಂಧಿಸಿದ್ದರು ಮತ್ತು ಅದಕ್ಕಾಗಿಯೇ ನೀವು ಪರದೆಯ ಮೇಲೆ ಅವರನ್ನು ನೋಡುವಾಗ ಸೈಬೀರಿಯಾದ ಗುಲಾಗ್ ಜೈಲಿನಲ್ಲಿದ್ದರು ಆದ್ದರಿಂದ ಆಲ್ಟ್ಶುಲ್ಲರ್ ಸಂಪೂರ್ಣವಾಗಿ ಪೆಚ್ಚಾದರು ಅಲ್ಲಿಗೆ ಹೋದ ಜನರು ಹಿಂತಿರುಗಲಿಲ್ಲವಾದ್ದರಿಂದ ಅವರು ಹಿಂತಿರುಗಿ ಬರುತ್ತಾರೆ ಎಂದು ಅವರ ತಾಯಿ ಭಾವಿಸಿರಲಿಲ್ಲ ಆದ್ದರಿಂದ ಇದು ಆ ಸಮಯದಲ್ಲಿ ಅವರಿಗೆ ಬಹಳ ದುಃಖದ ಸ್ಥಿತಿಯಾಗಿತ್ತು ಆದರೆ ಆಲ್ಟ್ಶುಲ್ಲರ್ ರವರು ಅತ್ಯಂತ ಪ್ರೇರಣೆಯುಳ್ಳ ವ್ಯಕ್ತಿಯಾಗಿದ್ದು ಕಠಿಣ ದಿನಗಳ ದುಡಿಮೆ ಬಗ್ಗೆ ಅವರಿಗೆ ಯೋಚಿಸಲು ಈ ಜೈಲುವಾಸ ಬಹಳ ಸೂಕ್ತವಾಗಿದೆ ಎಂದು ಅವರು ಹೇಳುತ್ತಿದ್ದರು ಮತ್ತು ಜೈಲಿನಲ್ಲಿ ಅವರು ಮಾಡುವ ಎಲ್ಲ ಕೆಲಸಗಳನ್ನು ಅವರೇ ಮಾಡಬೇಕಿತ್ತು ಆದರೆ ಅವರಿಗೆ ಇನ್ನೂ ಯೋಚಿಸಲು ಸಕಷ್ಟು ಸಮಯವಿತ್ತು ಅವರ ಮೆದುಳು ವಿಷಯದ ಬಗ್ಗೆ ಆವಿಷ್ಕಾರದ ಬಗ್ಗೆ ಸಮಸ್ಯೆ ಪರಿಹಾರದ ಬಗ್ಗೆ ಯೋಚಿಸಲು ಮುಕ್ತವಾಗಿತ್ತು ಗಣಿತ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂತಹ ಇತರ ಕ್ಷೇತ್ರಗಳಲ್ಲಿ ಈ ನ್ಯಾಯ ಹೇಗೆ ನಡೆಯುತ್ತಿದೆ ಎಂದು ತಿಳಿಯುವ ಅವಶ್ಯಕತೆ ಇತ್ತು ಹಾಗಾಗಿ ಅವರು ಈ ಎಲ್ಲವನ್ನು ಇತರ ಜನರೊಂದಿಗೆ ಪರೀಕ್ಷಿಸಲು ಬಯಸಿದ್ದರು ಮತ್ತು ಇದು ಜೈಲು ಇಲ್ಲಿ ಅಂತವರು ಎಲ್ಲಿಂದ ಬರಬೇಕು ಎಂದುಕೊಂಡರು ನಂತರ ತನ್ನದು ತಪ್ಪು ತಿಳುವಳಿಕೆ ಎನ್ನಿಸಿತು ಮತ್ತು ಜೀವಶಾಸ್ತ್ರಜ್ಞ ರಸಾಯನಶಾಸ್ತ್ರಜ್ಞ ಭೌತವಿಜ್ಞಾನಿ ಇತರ ಕ್ಷೇತ್ರದ ಜನರು ಸಹ ಅವರು ಮಾಡಿದ ಕೆಲವು ರಾಜಕೀಯ ಕಾರಣದಿಂದಾಗಿ ಜೈಲಿನಲ್ಲಿದ್ದರು ಆದ್ದರಿಂದ ಅವರೆಲ್ಲರ ಬಳಿಗೆ ಇವರು ಹೋಗಿ ಅವರೊಂದಿಗೆ ಪರಿಶೀಲಿಸುತ್ತಿದ್ದರು ಇದು ನಿಜವಾಗಿಯೂ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತದೆಯೇ ಈ ಸಿದ್ಧಾಂತವು ನಿಮ್ಮ ಕ್ಷೇತ್ರದವರಿಗೆ ಅರ್ಥವಾಗುತ್ತದೆಯೇ ಎಂದು ಕೇಳಿ ಚರ್ಚಿಸಿ ಮತ್ತು ಅವರ ಕೆಲವು ಸಲಹೆಗಳನ್ನು ಪಡೆದುಕೊಂಡು ಇವರು ಒಂದು ಸಿದ್ಧಾಂತವನ್ನು ಪರಿಪೂರ್ಣಗೊಳಿಸಿದರು ಆದ್ದರಿಂದ ಅವರು ಜೈಲಿನಲ್ಲಿ ಬಿಡುವಿನ ವೇಳೆಯಲ್ಲಿ ಈ ಬಗ್ಗೆ ಕೆಲಸ ಮಾಡಿದರು ಮತ್ತು ಸುಮಾರು 5 ವರ್ಷಗಳ ನಂತರದ ಕೊನೆಯಲ್ಲಿ ಜೋಸೆಫ್ ಸ್ಟಾಲಿನ್ ನಿಧನರಾದರು ಮತ್ತು ಅವರ ಆಡಳಿತ ಮುಗಿದು ಅವರ ರಾಜಕೀಯ ಕೈದಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಲು ಪ್ರಾರಂಭಿಸಿದರು ಮತ್ತು ಬಿಡುಗಡೆ ಆದವರಲ್ಲಿ ಆಲ್ಟ್ಶುಲ್ಲರ್ ಕೂಡ ಒಬ್ಬರು ಆದ್ದರಿಂದ ಅವರು ಮುಕ್ತ ಜಗತ್ತಿನಲ್ಲಿ ಹೊರಬರಲು ಸಂತೋಷಪಟ್ಟುರು ಹೊರಗೆ ಹೋಗಿ ತನ್ನ ಸಿದ್ಧಾಂತವು ಹೇಗೆ ನಿಲ್ಲುತ್ತದೆ ಎಂಬುದನ್ನು ಪರೀಕ್ಷಿಸಲು ಸಂಪೂರ್ಣವಾಗಿ ಪ್ರೇರೇಪಿಸಲ್ಪಟ್ಟರು ಆದ್ದರಿಂದ ಅವರು ಒಂದರ ಮೇಲೊಂದು ಕೇಸ್ ಸ್ಟಡಿಗಳನ್ನು ನಡೆಸಲು ಪ್ರಾರಂಭಿಸಿದರು ಹಾಗೂ ಇದು ಜೆನ್ರಿಕ್ ಆಲ್ಟ್ಶುಲ್ಲರ್ ರವರ ಚಿತ್ರ ಸಮಸ್ಯೆಯ ಪರಿಹಾರವು ಒಂದು ಸೂತ್ರವಾಗಬಹುದು ಎಂಬ ಆಲೋಚನೆಯೊಂದಿಗೆ ಅವರು ಬಂದರು ಮತ್ತು ಅವರು ಅದನ್ನು ಅನ್ವಯಿಸಿದರು ಮತ್ತು ನಿಜ ಜೀವನದಲ್ಲಿ ವಿಭಿನ್ನ ಪ್ರಕರಣ ಅಧ್ಯಯನಗಳಿಗೆ ಅನ್ವಯಿಸಲು ಪ್ರಾರಂಭಿಸಿದರು ಅವರು ಸಮಸ್ಯೆಗಳ ಪರಿಹಾರದ ಅಲ್ಗಾರಿದಮ್ ಅನ್ನು ಅಭಿವೃದ್ಧಿಪಡಿಸಿದರು ಅವರು ಇದನ್ನು ARIZ ಎಂದು ಕರೆಯುತ್ತಾರೆ ಇದು ಸೃಜನಶೀಲ ಸಮಸ್ಯೆ ಪರಿಹಾರದ ಅಲ್ಗಾರಿದಮ್ನ ರಷ್ಯನ್ ಸಂಕ್ಷಿಪ್ತ ರೂಪವಾಗಿದೆ ಮತ್ತು ಅವರು ಹಲವಾರು ಆವೃತ್ತಿಯ ಅಧ್ಯಯನಗಳನ್ನು ಪ್ರಯತ್ನಿಸಿದ ಆವೃತ್ತಿಯ ನಂತರ ನಿಧಾನವಾಗಿ ಬಿಡುಗಡೆ ಮಾಡಲು ಪ್ರಾರಂಭಿಸಿದರು ಮತ್ತು ಅವರ ಅಲ್ಗಾರಿದಮ್ಗಳಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಲು ಅವರು ತುಂಬಾ ವರ್ಷಗಳನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಅವರ ಮಾತಿನಲ್ಲಿ ಹೇಳುವುದಾದರೆ ಈ ಅಲ್ಗಾರಿದಮ್ ತನ್ನದೇ ಆದ ರೀತಿಯಿಂದ ಅದ್ಭುತವಾಗಿದೆ ಅದು ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅವರು ಅದನ್ನು ಅನೇಕ ಕೇಸ್ ಸ್ಟಡಿಗಳಲ್ಲಿ ಪ್ರಯತ್ನಿಸಿದರು ಮತ್ತು ಇದು ನಮಗೆ ಆವಿಷ್ಕರಿಸಲು ಬಹಳ ಸಹಾಯವಾಗುತ್ತದೆ ಮತ್ತು ಇದು ಏಣಿಯಂತೆ ಇದ್ದು ನೀವು ಇದರಿಂದ ಹೆಚ್ಚು ದೂರ ಹೋಗಲು ಸಾಧ್ಯವಿಲ್ಲದಿದ್ದರೂ ನೀವು ನಿಖರವಾದ ಕೆಲವು ಮಾರ್ಗದ ಕಡೆಗೆ ಹೋಗಬಹುದು ಎಂದು ಹೇಳಿದ್ದರು ಆದ್ದರಿಂದ ಅವರು ಅದನ್ನು ಮಾಡಲು ಹೊರಟರು ಆದ್ದರಿಂದ ಇದು ರಷ್ಯನ್ ಭಾಷೆಯಲ್ಲಿದೆ ನಾನು ಅದನ್ನು ಸರಿಯಾಗಿ ಪಡೆದರೆ ರಷ್ಯಾದ ಉಚ್ಚಾರಣೆ теория решения Te Te ಟಿಯೋರಿಯಾ ರೆಶೆನಿಯಾ ಇಜೊಬ್ರೆಟಾಟೆಲ್ಸ್ಕಿಖ್ ಜಡಾಚ್ ಮತ್ತು ಅದರ ಸಂಕ್ಷಿಪ್ತ ರೂಪ TRIZ ಇದು ಹಲವು ಬಾರಿ ಪ್ರಯತ್ನಿಸಿದ ನಂತರ ಅವರ ಅಲ್ಗಾರಿದಮ್ನಿಂದ ಹೊರಬಂದ ಸಿದ್ಧಾಂತ ಅವರು ನಿಜವಾಗಿ ಈ ಸಿದ್ಧಾಂತವನ್ನು ನಿರ್ಮಿಸಿ ಮಾನವನ ಮನಸ್ಸು ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಇಡೀ ಸೃಜನಶೀಲ ಕೌಶಲ್ಯ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಂಡುಹಿಡಿಯಲು ಸಹ ಇದನ್ನು ವಿಂಗಡಿಸಿದರು ಮತ್ತು ಇದನ್ನು ಈಗ TRIZ T R I Z ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ರಷ್ಯಾದ ಸಂಕ್ಷಿಪ್ತ ರೂಪವು ಇನ್ನೂ ಕೆಲವು ಜನರ ನಡುವೆ ಇದ್ದು ಟಿಪ್ಸ್ ಅನ್ನು ಸೃಜನಶೀಲ ಸಮಸ್ಯೆ ಪರಿಹರಿಸುವ ಸಿದ್ಧಾಂತವೆಂದು ಕರೆಯಲು ಪ್ರಯತ್ನಿಸಿದ್ದಾರೆ ಆದರೆ ಸೃಜನಶೀಲ ಸಮಸ್ಯೆ ಪರಿಹಾರದಂತಹ ಪ್ರಬಲ ವಿಧಾನಕ್ಕಾಗಿ ಟಿಪ್ಸ್ ಪ್ರಬಲ ಸಿದ್ಧಾಂತಕ್ಕಿಂತ ಪಾಕೆಟ್ ಬದಲಾವಣೆಯಂತೆ ಧ್ವನಿಸುತ್ತದೆ ಆದ್ದರಿಂದ TRIZ ನೀವು ಅಂಟಿಕೊಂಡಷ್ಟ ನೀವು ಈ ವಿಧಾನದಲ್ಲಿ ಸಾಕಷ್ಟು ಸಾಹಿತ್ಯವನ್ನು ಕಾಣಬಹುದು ಈ ಸಿದ್ಧಾಂತವು ಅಂತರ್ಜಾಲದಾದ್ಯಂತ ಇದ್ದು ಉಲ್ಲೇಖ ಪಟ್ಟಿಯಲ್ಲಿ ನಾನು ನಿಮಗೆ ಕೆಲವು ಉಲ್ಲೇಖಗಳನ್ನು ನೀಡಿದ್ದೇನೆ ಆದ್ದರಿಂದ ಆಲ್ಟ್ಶುಲ್ಲರ್ನ ಅವಿಸ್ಕಾರದಿಂದಗಿ ಈಗ ಆಲ್ಟ್ಶುಲ್ಲರ್ನ ವಿದ್ಯಾರ್ಥಿಗಳು ಸೇರಿದಂತೆ ಜಗತ್ತಿನಾದ್ಯಂತ ಸಾಕಷ್ಟು ಜನರು ಈ ಸಂದೇಶವನ್ನು ಎಲ್ಲೆಡೆ ತೆಗೆದುಕೊಂಡಿದ್ದಾರೆ ಮತ್ತು ಅನೇಕ ಕೈಗಾರಿಕೆಗಳಲ್ಲಿ ನಿಜವಾಗಿಯೂ ವ್ಯತ್ಯಾಸವನ್ನುಂಟುಮಾಡಿದ್ದಾರೆ ಆವಿಷ್ಕಾರಕರ ಕೆಲಸಗಳನ್ನು ಸ್ವಲ್ಪ ಸುಲಭಗೊಳಿಸಿದ್ದಾರೆ ಮತ್ತು TRIZ ವಿಧಾನವನ್ನು ಬಳಸಿಕೊಂಡು ಬಹಳಷ್ಟು ಆಲೋಚನೆಗಳನ್ನು ಉತ್ಪಾದಿಸಿದ್ದಾರೆ ಹಾಗಾದರೆ ನಾನು ಇದನ್ನು ಏಕೆ ಹೇಳುತ್ತಿದ್ದೇನೆ ಇದು ಸಮಸ್ಯೆಯನ್ನು ಪರಿಹರಿಸುವ ಪರಿಣಾಮಕಾರಿ ಮಾರ್ಗವಾದ್ದರಿಂದ ಕೆಲಸ ಮಾಡುವ ವಿಧಾನವನ್ನು ಉತ್ಪಾದಿಸುವ ಮೊದಲು ನೀವು ಎಲ್ಲಾ ರೀತಿಯ ರೂಪಾಂತರಗಳನ್ನು ಪ್ರಯತ್ನಿಸಬೇಕಾಗಿಲ್ಲ ಅದಕ್ಕಾಗಿಯೇ ನಾನು ಈ ವಿಧಾನವನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ ಮುಂದುವರಿಸಲು ಮತ್ತು ಕಥೆಯನ್ನು ಮುಗಿಸಲು ಆಲ್ಟ್ಶುಲ್ಲರ್ ಅವರು ಹಲವು ಪುಸ್ತಕಗಳನ್ನು ರಷ್ಯಾ ಭಾಷೆಯಲ್ಲಿ ಬರೆದಿದ್ದಾರೆ ಅದರಲ್ಲಿ ಕೆಲವೇ ಕೆಲವು ಪುಸ್ತಕಗಳನ್ನು ಇಂಗ್ಲಿಷ್ಗೆ ಅನುವಾದಿಸಲಾಗಿದೆ ಇನ್ನೋವೇಶನ್ ಅಲ್ಗಾರಿದಮ್ ಎಂದು ಕರೆಯಲ್ಪಡುವ ಈ ಪುಸ್ತಕವು ನನ್ನ ನೆಚ್ಚಿನದಾಗಿದೆ ಮತ್ತು ಸಿದ್ಧಾಂತವು ಹೇಗೆ ಹೊಸತನವನ್ನು ಪಡೆಯುವುದು ನಿರ್ದಿಷ್ಟವಾಗಿ ಅದನ್ನು ವ್ಯವಸ್ಥಿತಗೊಳಿಸಿ ಹೇಗೆ ಆವಿಷ್ಕರಿಸುವುದು ಎಂಬುದನ್ನು ಒಳಗೊಂಡಿದೆ ಮತ್ತು ಇದು ತಾಂತ್ರಿಕ ಕ್ಷೇತ್ರದಲ್ಲಿದೆ ಏಕೆಂದರೆ ಆಲ್ಟ್ಶುಲ್ಲರ್ ಸ್ವತಃ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದರು ಬಳಸಿದ ಪದಗಳು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನೊಂದಿಗೆ ತೊಳಕು ಹಾಕಿಕೊಂಡಿದೆ ಆದರೆ ಇದು ಹಲವು ವರ್ಷಗಳ ನಂತರ ಇದು ಎಲ್ಲಾ ವಿಭಾಗಗಳಲ್ಲಿ ಅನ್ವಯಿಸುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಅವರು ಸೂಚಿಸಿದ ವಿಧಾನಗಳಲ್ಲಿ ಒಂದು ಮತ್ತು ಅದರಲ್ಲಿ ಅತ್ಯಂತ ಶಕ್ತಿಯುತವಾದ ಅಂಶವೆಂದರೆ ನಾವು ಕಳೆದ ಬಾರಿ ಮಾಡಿದ ನಿಮ್ಮ ಸಂಘರ್ಷ ವಿಶ್ಲೇಷಣೆಯನ್ನು ನೀವು ಮಾಡಿದ ನಂತರ ನೀವು ನಿಜವಾಗಿಯೂ ಸೃಜನಶೀಲ ತತ್ವಗಳು ಎಂಬ ವಿಧಾನಗಳಲ್ಲಿ ಒಂದನ್ನು ಬಳಸಬಹುದು ಅದು ಏನು ಹೇಳುತ್ತದೆ ಎಂದರೆ ನಾನು ನಿಮ್ಮೊಂದಿಗೆ ಕೆಲವು ವಿಧಾನಗಳು ಕೆಲವು ಬಗೆಯ ಪರಿಹಾರಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಇವುಗಳನ್ನು ಸ್ಫಟಿಕೀಕರಿಸಿದಲ್ಲಿ ಇವುಗಳನ್ನು ಹ್ಯೂರಿಸ್ಟಿಕ್ಸ್ನಲ್ಲಿ ಇರಿಸಲಾಗಿದ್ದು ಈ ವಿಷಯಗಳನ್ನು ಹೇಗೆ ಹೇಳಲಾಗಿದೆ ಎಂಬುದಕ್ಕೆ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ ಮತ್ತು ನೀವು ಅದನ್ನು ನಿಮ್ಮದಕ್ಕೆ ಮತ್ತೆ ಅನ್ವಯಿಸಬಹುದು ಸಮಸ್ಯೆ ಮತ್ತು ಆಲೋಚನೆಗಳನ್ನು ರಚಿಸಿ ಅದರಿಂದ ನಿಮ್ಮ ಸಂಘರ್ಷವು ಪರಿಹರಿಸಲ್ಪಡುತ್ತದೆ ಇದರಿಂದಾಗಿ ನೀವು ಇಬ್ಬರು ವ್ಯಕ್ತಿಗಳ ನಡುವೆ ಅಥವಾ ವ್ಯಕ್ತಿ ಮತ್ತು ಪರಿಸ್ಥಿತಿ ನಡುವೆ ನಡೆಯುವ ಸಂಘರ್ಷವನ್ನು ನಿಜವಾಗಿಯೂ ಪರಿಹರಿಸಬಹುದಾದ ವಿಷಯದ ನಡುವೆ ತಿಳಿಯುವಿರಿ ಹಾಗಾಗಿ ಆಲ್ಟ್ಶುಲ್ಲರ್ ಹೇಳಿದ್ದು ಇದನ್ನೇ ಅಲ್ಗಾರಿದಮ್ ಈ ರೀತಿ ಕಾಣುತ್ತದೆ ಹಲವು ಹಂತಗಳು ಮತ್ತು ಅದು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತದೆ ಎಂದು ನಿಮಗೆ ತಿಳಿದಿದೆ ಇದು ಬಹುತೇಕ ಭರ್ತಿ ಮಾಡಿದ ರೂಪದಂತಿದೆ ಆದರೆ ನೀವು ಆಲೋಚನೆಯನ್ನು ಮುಂದುವರಿಸಬೇಕು ಆಲೋಚನೆಯನ್ನು ವಿಧಾನದಿಂದ ಬದಲಾಯಿಸಲಾಗುವುದಿಲ್ಲ ಆಲೋಚನೆಯನ್ನು ಇನ್ನೂ ಮನುಷ್ಯನು ಮಾಡುತ್ತಾನೆ ಆಗಾಗ್ಗೆ ನಾನು ವಿದ್ಯಾರ್ಥಿಗಳಿಂದ ಈ ಪ್ರಶ್ನೆಯನ್ನು ಪಡೆಯುತ್ತೇನೆ ಆದ್ದರಿಂದ ನಾನು ನನ್ನ ಆಲೋಚನೆಗಳನ್ನು ಕಡಿಮೆಗೊಳಿಸಬೇಕು ಮತ್ತು ಇದನ್ನು ಅನುಸರಿಸಬೇಕು ಮತ್ತು ನಾನು ಸರಿಯಾಗಿರಬೇಕು ಇಲ್ಲ ನೀವು ಆಲೋಚನೆಯನ್ನು ಮಾಡಬೇಕಾಗಿದೆ ನೀವು ಇನ್ನೂ ಶೋಧನೆಯನ್ನು ಮಾಡಬೇಕು ಸಮಸ್ಯೆಯನ್ನು ಪರಿಹರಿಸುವುದು ಇನ್ನೂ ಆವಿಷ್ಕಾರಕರ ಕೆಲಸ ಇದು ನಿಮ್ಮ ಆಲೋಚನೆಯಲ್ಲಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಆದ್ದರಿಂದ ಚಿಂತೆಬಿಡಿ ನಾನು ನಿಮ್ಮನ್ನು ನೇರವಾಗಿ ಜಾಕೆಟ್ ಮಾಡುತ್ತಿಲ್ಲ ಮತ್ತು ಯೋಚಿಸಲು ಇದು ಒಂದೇ ಮಾರ್ಗವೆಂದು ಹೇಳುತ್ತಿದ್ದೇನೆ ನೀವು ಸಿಲುಕಿಕೊಂಡರೆ ಚಲಿಸಲು ಸಾಧ್ಯವಾಗದಿದ್ದರೆ ಹೋಗಲು ಇದು ಒಂದೇ ಮಾರ್ಗವಾಗಿದೆ ಲೇಖಕನಿಗೆ ಬರಹಗಾರರ ವಿಭಾಗಕ್ಕೆ ಸಮನಾಗಿರುವುದು ಯಾವುದು ಏಕೆಂದರೆ ಬರಹಗಾರನು ಆವಿಷ್ಕಾರಕನ ವಿಭಾಗವಾಗಿದ್ದರೆ ನೀವು ಅದನ್ನು ತಲುಪಿದ್ದರೆ ಈ ವಿಧಾನವು ನಿಮಗೆ ಸಹಾಯ ಮಾಡುತ್ತದೆ ಅದನ್ನೇ ನಾನು ನಿಮಗೆ ಹೇಳುತ್ತಿದ್ದೇನೆ ಆದ್ದರಿಂದ ಇದು ಪುಸ್ತಕದ ಸ್ನ್ಯಾಪ್ಶಾಟ್ ಆಗಿದೆ ಸೃಜನಶೀಲ ತತ್ವಗಳ ಉದಾಹರಣೆಗಳನ್ನು ನಿಮಗೆ ನೀಡುವುದಾಗಿ ನಾನು ಭರವಸೆ ನೀಡಿದ್ದೇನೆ ಇದು ಪ್ರಾಥಮಿಕ ಕ್ರಿಯೆ ಎಂಬ ಸೃಜನಶೀಲ ತತ್ವಗಳಲ್ಲಿ ಒಂದಾಗಿದೆ ಆದ್ದರಿಂದ ಅದು ಏನು ಹೇಳುತ್ತದೆ ಎಂದರೆ ಅದು ಅಗತ್ಯವಿರುವ ಮೊದಲು ನಿರ್ವಹಿಸಿ ವಸ್ತುವಿನ ಅಗತ್ಯ ಬದಲಾವಣೆ ಸಂಪೂರ್ಣವಾಗಿ ಅಥವಾ ಭಾಗಶಃ ಇದ್ದರು ಸಹ ನಿಮಗಾಗಿ ಒಂದು ಉದಾಹರಣೆಯನ್ನು ನೀಡಲಾಗಿದೆ ಇದು ಮೊಹರು ಮಾಡಿದ ತಟ್ಟೆಯಲ್ಲಿ ಶಸ್ತ್ರಚಿಕಿತ್ಸೆಯ ವಿಧಾನಕ್ಕೆ ಬೇಕಾದ ಎಲ್ಲಾ ಉಪಕರಣಗಳನ್ನು ಕ್ರಿಮಿನಾಶಗೊಳಿಸುವುದು ಆದ್ದರಿಂದ ಶಸ್ತ್ರಚಿಕಿತ್ಸೆ ನಡೆಸುವ ಮೊದಲು ಅಗತ್ಯವಿರುವ ಉಪಕರಣಗಳೆಲ್ಲವನ್ನೂ ಕ್ರಿಮಿನಾಶಕಗೊಳಿಸಿ ಮೊಹರು ಮಾಡಿದ ತಟ್ಟೆಯಲ್ಲಿ ಇಡಲಾಗುತ್ತದೆ ಇದರಿಂದಾಗಿ ಸರ್ಜನ್ ಬಯಸಿದ ಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗ ಅದು ಸಿದ್ಧವಾಗಿರುತ್ತದೆ ಆದ್ದರಿಂದ ಪ್ರಾಥಮಿಕ ಕ್ರಿಯೆಯನ್ನು ಮಾಡಲು ಇನ್ನೊಂದು ಉದಾಹರಣೆ ಅಥವಾ ಇನ್ನೊಂದು ಮಾರ್ಗವೆಂದರೆ ವಸ್ತುಗಳನ್ನು ಹೆಚ್ಚು ಅನುಕೂಲಕರ ಸ್ಥಳದಿಂದ ಕಾರ್ಯರೂಪಕ್ಕೆ ಬರಲು ಮತ್ತು ಅವುಗಳ ವಿತರಣೆಗೆ ಸಮಯವನ್ನು ವ್ಯರ್ಥ ಮಾಡದೆ ಪೂರ್ವ ವ್ಯವಸ್ಥೆ ಮಾಡುವುದು ಕೆಲವು ಕಾರ್ಖಾನೆಗಳಲ್ಲಿ ಇದು ಜಾರಿಗೆ ಬಂದಿದೆ ಎಂದು ಇದನ್ನು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆದ್ದರಿಂದ ಉಗ್ರಾಣದ ಅಗತ್ಯವಿಲ್ಲ ಪರಿಕರಗಳು ಸಮಯಕ್ಕೆ ಸರಿಯಾಗಿ ಬರುತ್ತವೆ ಮತ್ತು ಅಗತ್ಯವಿದ್ದಾಗ ವಿತರಿಸಲ್ಪಡುತ್ತವೆ ಮೊದಲು ಅಲ್ಲ ನಂತರವು ಅಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಹಾಗಾಗಿ ಇದು ಪ್ರಾಥಮಿಕ ಕ್ರಿಯೆಯ ಅಭಿವ್ಯಕ್ತಿಗಳಲ್ಲಿ ಒಂದಾಗಿದೆ ಆದ್ದರಿಂದ ಇದರಲ್ಲಿನ ಸಂಖ್ಯೆ 10 ಇದು ಸಂಖ್ಯೆ 10 ತತ್ವ ಎಂದು ಸೂಚಿಸುತ್ತದೆ ಪೇಟೆಂಟ್ಗಳಲ್ಲಿ ಇದನ್ನು ನೋಡಿದ ಬಗ್ಗೆ ಆಲ್ಟ್ಷುಲ್ಲರ್ ಯೋಚಿಸಿದ 40 ತತ್ವಗಳಿವೆ ಅವರು 76 ಸ್ಟ್ಯಾಂಡರ್ಡ್ ಪರಿಹಾರಗಳನ್ನು ಸಹ ರಚಿಸಿದ್ದಾರೆ ಮತ್ತು ಅದು ಸಹ ಜನಪ್ರಿಯವಾಯಿತು ಆದರೆ 40 ಕೆಲಸ ಮಾಡುವುದು ಸುಲಭ ಕಲ್ಪಿಸಿಕೊಳ್ಳುವುದು ಸುಲಭ 76 ನಿಮಗೆ ಅದರ ಬಗ್ಗೆ ಯೋಚಿಸಲು ಸ್ವಲ್ಪ ತರಬೇತಿ ಅಗತ್ಯವಿರುತ್ತದೆ ನೀವು ಅದನ್ನು ಹೇಗೆ ಅನ್ವಯಿಸುತ್ತೀರಿ ಮತ್ತು ನೀವು ಅದನ್ನು ಹೊಂದಿದ್ದರೆ 76 ಸ್ಟ್ಯಾಂಡರ್ಡ್ ಪರಿಹಾರಗಳು ನಿಮಗೆ ಸಹಾಯ ಮಾಡುತ್ತವೆ ಈ ಕೋರ್ಸ್ನಲ್ಲಿ ನಾವು ಈ ಬಗ್ಗೆ ಹೆಚ್ಚು ಆಳವಾಗಿ ಹೋಗುವುದಿಲ್ಲ ನಾನು ನಿಮಗೆ ಇನ್ನೂ ಎರಡು ಉದಾಹರಣೆಗಳನ್ನು ನೀಡಲಿದ್ದೇನೆ ಮತ್ತು ನಂತರ ನಾವು ಅದರ ಭಾಗವನ್ನು ಪರಿಹರಿಸುತ್ತೇವೆ ಆದ್ದರಿಂದ ಇಲ್ಲಿ ಮುಂದಿನ ತತ್ವವು ಮೊದಲೇ ಮುದರಿಕೊಂಡಿರುವುದು ಉದಾಹರಣೆ ಬ್ಯಾಕಪ್ ಪ್ಯಾರಾಚೂಟ್ ಆದ್ದರಿಂದ ವಸ್ತುವಿನ ತುಲನಾತ್ಮಕವಾಗಿ ಕಡಿಮೆ ವಿಶ್ವಾಸಾರ್ಹತೆಯನ್ನು ಸರಿದೂಗಿಸಲು ನಿಮಗೆ ಏನಾದರೂ ಅಗತ್ಯವಿರುತ್ತದೆ ನಂತರ ನೀವು ಇದನ್ನು ಮಾಡುತ್ತೀರಿ ಆದ್ದರಿಂದ ಇದು ನನ್ನ ನೆಚ್ಚಿನ ತತ್ವಗಳಲ್ಲಿ ಒಂದಾಗಿದೆ ತತ್ವ ಸಂಖ್ಯೆ 13 ಇನ್ನೊಂದು ದಾರಿ ಮತ್ತು ಇಲ್ಲಿ ನಾವು ಸಮಸ್ಯೆಯನ್ನು ಪರಿಹರಿಸಲು ವಿರುದ್ಧವಾಗಿ ವರ್ತಿಸುತ್ತೇವೆ ನೀವು ಆಂತರಿಕ ಭಾಗವನ್ನು ತಂಪಾಗಿಸುವ ಬದಲು ಅಂಟಿಕೊಂಡಿರುವ ಭಾಗವನ್ನು ಹೊಂದಿದ್ದರೆ ನಾವು ಅದನ್ನು ಸಡಿಲಗೊಳಿಸಲು ಹೊರಗಿನ ಭಾಗವನ್ನು ರಾಶಿ ಮಾಡುತ್ತೇವೆ ಆದ್ದರಿಂದ ಇದು ಬೇರೆ ಮಾರ್ಗವಾಗಿದೆ ಚಲಿಸಬಲ್ಲ ಭಾಗಗಳನ್ನು ಸ್ಥಿರ ಮತ್ತು ಸ್ಥಿರ ಭಾಗವನ್ನು ಚಲಿಸುವಂತೆ ಮಾಡಲು ತ್ರೆಡ್ಮಿಲ್ ಅತ್ಯುತ್ತಮ ಉದಾಹರಣೆಯಾಗಿದೆ ಆದ್ದರಿಂದ ಮಾರ್ಗವು ಚಲಿಸುತ್ತಿರುವಾಗ ಜೋಗರ್ ಸ್ಥಳದಲ್ಲಿದೆ ಸಾಮಾನ್ಯವಾಗಿ ಜೋಗರ್ ಚಲಿಸು ಮಾರ್ಗವು ಸ್ಥಿರವಾಗಿರುತ್ತದೆ ತ್ರೆಡ್ಮಿಲ್ನಲ್ಲಿ ಇದು ವಿರುದ್ಧವಾಗಿರುತ್ತದೆ ಆದ್ದರಿಂದ ಇದನ್ನು ಮಾಡಲು ಹಲವಾರು ಮಾರ್ಗಗಳಿವೆ ಆದ್ದರಿಂದ ಬೇರೆ ದಾರಿ ಒಂದು ತತ್ವದ ಹೆಸರು ಈಗ ಅವರು ಸಂಘರ್ಷವನ್ನು ಗುರುತಿಸಿದ್ದಾರೆ ನಾನು ನಟರನ್ನು ಸುತ್ತಲೂ ತಿರುಗಿಸಬಹುದೇ ಸ್ಥಿರವಾಗಿ ಚಲಿಸುವ ಯಾವುದನ್ನಾದರೂ ನಾನು ತಿರುಗಿಸಬಹುದೇ ಮತ್ತು ಇನ್ನೊಂದನ್ನು ಸುತ್ತಲೂ ಬದಲಾಯಿಸಬಹುದೇ ಹಾಗಾಗಿ ಇವುಗಳು ನೀವು ಆಲೋಚನೆಗಳನ್ನು ಸೃಷ್ಟಿಸಲು ಕೇಳಬೇಕಾದ ಪ್ರಶ್ನೆಗಳು ಸರಿ ಆದ್ದರಿಂದ ನಾವು ಕಳೆದ ಬಾರಿ ನೋಡಿದ ಕೆಲವು ಉದಾಹರಣೆಗಳನ್ನು ನೋಡೋಣ ನಾನು ನಿಮಗೆ ಪ್ರಸ್ತಾಪಿಸಿದ ನನ್ನ ಮೊದಲ ಸಮಸ್ಯೆ ಇದು ನೀವು ಈ ಬಗ್ಗೆ ಯೋಚಿಸಬೇಕು ಎಂದು ನಾನು ಹೇಳಿದ್ದೆ ಹಾಗಾಗಿ ನಿಮಗೆ ನೆನಪಿದ್ದರೆ ನಾನು ಇಲ್ಲಿಯೇ ಸಮಸ್ಯೆಯನ್ನು ಪುನರುಚ್ಚರಿಸುತ್ತೇನೆ ನಾವು ನೋಡುತ್ತಿದ್ದೇವೆ ಈ ವಿಚಲಿತ ಹುಡುಗ ನನ್ನ ಪ್ರಕಾರ ಅವರಲ್ಲಿ ಕೇವಲ ಒಬ್ಬನಲ್ಲ ಅವನಂತೆ ಅನೇಕರಿದ್ದಾರೆ ಆದರೆ ಈ ಹುಡುಗ ಸ್ಪಷ್ಟವಾಗಿ ವಿಚಲಿತನಾಗಿದ್ದಾನೆ ಅವನು ಬೇರೆ ಯಾವುದನ್ನಾದರೂ ನೋಡುತ್ತಿದ್ದಾನೆ ಮತ್ತು ಶಿಕ್ಷಕರು ಏನು ಹೇಳುತ್ತಿದ್ದಾರೆ ಎಂಬುದರ ಬಗ್ಗೆ ಅವನು ಗಮನ ಹರಿಸುತ್ತಿಲ್ಲ ಆದರೆ ವಿಭಿನ್ನ ಕಲಿಕೆಯ ದರವನ್ನು ಹೊಂದಿರುವ ಜನರಿಂದ ವರ್ಗವು ತುಂಬಿದೆ ಎಂದು ನನಗೆ ಖಾತ್ರಿಯಿದೆ ಹಾಗಾಗಿ ನಾನು ನಿಮಗೆ ಒಡ್ಡಿದ ಸಮಸ್ಯೆ ಇದು ಈಗ ನೀವು ಮಾಡಬೇಕಾಗಿರುವುದು 5 ಏಕೆ ಮತ್ತು ಆಸಕ್ತಿಯ ಸಂಘರ್ಷವನ್ನು ಬಳಸುವುದನ್ನು ವಿಶ್ಲೇಷಿಸುವುದು ಒಮ್ಮೆ ನೀವು ಅದನ್ನು ಹೊಂದಿದ್ದರೆ ನಾವು ಪರಿಹಾರದ ಹಂತಕ್ಕೆ ಹೋಗಬಹುದು ಆದ್ದರಿಂದ ನಾನು ನಿಮಗೆ ಸಹಾಯ ಮಾಡಲಿದ್ದೇನೆ ನಾನು ಇಲ್ಲಿ ಕೆಲವು ಉತ್ತರಗಳನ್ನು ನೀಡಲಿದ್ದೇನೆ ನಾವು ಕಪ್ಪು ಹಲಗೆಗೆ ಹೋಗೋಣ ಮತ್ತು ಶಿಕ್ಷಕರು ಬೋಧಿಸುತ್ತಿದ್ದಾರೆ ಆದರೆ ಈ ಹುಡುಗ ಗಮನ ಹರಿಸುತ್ತಿಲ್ಲ ಏಕೆಂದರೆ ಅವನು ವಿಚಲಿತನಾಗಿದ್ದಾನೆ ಅವನು ಏಕೆ ವಿಚಲಿತನಾಗಿದ್ದಾನೆ ಶಿಕ್ಷಕರು ಈಗಾಗಲೇ ಅವನು ಯೋಚಿಸಲು ಮುಂದಾಗದ ಭಾಗದಲ್ಲಿದ್ದಾರೆ ಎಂದು ಅವನು ನಿಧಾನಗತಿಯಲ್ಲಿ ಕಲಿಯುತ್ತಿದ್ದಾನೆ ಶಿಕ್ಷಕರು ಏನು ಹೇಳುತ್ತಿದ್ದಾರೆಂಬುದನ್ನು ವೇಗದಲ್ಲಿ ಅರಿಯಲು ಅವನಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇದು ಕಾರಣ ಅವರು ತುಂಬಾ ವೇಗವಾಗಿ ಕಲಿಸುತ್ತಿದ್ದಾರೆ ನಮ್ಮ ಚಿತ್ರದಲ್ಲಿರುವ ಶಿಕ್ಷಕರು ಬಹಳ ವೇಗವಾಗಿ ಬೋಧಿಸುತ್ತಿದ್ದಾರೆ ನಮ್ಮಲ್ಲಿ ವೇಗದ ಬೋಧನಾ ಮಾಡುವ ಶಿಕ್ಷಕರಿದ್ದರು ಅವರು ಏಕೆ ವೇಗವಾಗಿ ಹೋಗುತ್ತಿದ್ದಾರೆ ನಮ್ಮ ಚಿತ್ರದಲ್ಲಿರುವ ಶಿಕ್ಷಕರು ಏಕೆ ವೇಗವಾಗಿ ಹೋಗುತ್ತಿದ್ದಾರೆ ಅವರು ಕವರ್ ಮಾಡಲು ಸಾಕಷ್ಟು ಪಠ್ಯಕ್ರಮಗಳನ್ನು ಹೊಂದಿದ್ದಾರೆ ಆದ್ದರಿಂದ ಪಠ್ಯಕ್ರಮದ ಹೆಚ್ಚಿನ ಭಾಗವು ಇನ್ನೂ ಉಳಿದಿದೆ ಎಂದು ಹೇಳೋಣ ಮತ್ತು ಅದಕ್ಕಾಗಿಯೇ ಅವರು ವೇಗವಾಗಿ ಹೋಗುತ್ತಿದ್ದಾರೆ ಮತ್ತು ಮಗುವಿಗೆ ಮುಂದುವರಿಯಲು ಸಾಧ್ಯವಾಗದ ಕಾರಣ ಮಗು ವಿಚಲಿತವಾಗಿದೆ ಅವರು ಕವರ್ ಮಾಡಲು ಸಾಕಷ್ಟು ಪಠ್ಯಕ್ರಮವನ್ನು ಏಕೆ ಹೊಂದಿದ್ದಾರೆ ಸರ್ಕಾರದ ಟಿಎಟಿ ಇದನ್ನೇ ಅವರಿಗೆ ನಿಯೋಜಿಸಲಾಗಿದೆ ಆದ್ದರಿಂದ ಅವರು ಸರ್ಕಾರಿ ಪಠ್ಯಕ್ರಮವನ್ನು ಅನುಸರಿಸುತ್ತಿದ್ದಾರೆಂದು ಹೇಳೋಣ ಆದ್ದರಿಂದ ಅದನ್ನು ನಿಗದಿಪಡಿಸಲಾಗಿದೆ ಆದ್ದರಿಂದ ನೀವು ಸರ್ಕಾರಕ್ಕಾಗಿ ಕೆಲಸ ಮಾಡದ ಹೊರತು ನಾವು ವ್ಯತ್ಯಾಸವನ್ನು ಕಾಣಲಿದ್ದೇವೆ ಮತ್ತು ನೀವು ಸರಳತೆಗಾಗಿ ಬಹುಶಃ ಈ ಮಟ್ಟವನ್ನು ನೋಡಬೇಕು ನಾನು ವೇಗದ ಶಿಕ್ಷಕರ vs ವಿಚಲಿತರಾಗಿರುವ ಈ ಮಟ್ಟವನ್ನು ನೋಡಲಿದ್ದೇನೆ ಮತ್ತು ಶಿಕ್ಷಕರು ಏಕೆ ತುಂಬಾ ವೇಗವಾಗಿ ಕಲಿಸುತ್ತಾರೆ ಇದು ಬಹಳಷ್ಟು ಸಂಗತಿಗಳನ್ನು ಒಳಗೊಳ್ಳಲಿದೆ ನಾನು ಸಾಕಷ್ಟು ಪಠ್ಯಕ್ರಮವನ್ನು ಹೇಳುತ್ತಿದ್ದೇನೆ ಆದರೆ ಅದನ್ನು ಒಳಗೊಳ್ಳಬೇಕಾದ ಸಾಕಷ್ಟು ಭಾಗ ಪಠ್ಯಕ್ರಮದಲ್ಲಿದೆ ಆದ್ದರಿಂದ ನಾವು ಕಥಾವಸ್ತುವಿನ ವಿಷಯದಲ್ಲಿ ಮತ್ತೊಮ್ಮೆ ನೋಡಿದರೆ ನನ್ನ ಕೊನೆಯ ಸಮಯದಿಂದ ನಿಮಗೆ ನೆನಪಿದ್ದರೆ 5 ಏಕೆ ವಿಶ್ಲೇಷಣೆಯನ್ನು ರೂಪಿಸಲು ನಾವು ಫ್ಲಾಟ್ಗಳನ್ನು ಹೊಂದಿದ್ದೇವೆ ಹಾಗಾದರೆ ನಾವು ಮಗುವಿನ ಕಾರ್ಯಕ್ಷಮತೆಯನ್ನು ಹೇಗೆ ಟ್ರ್ಯಾಕ್ ಮಾಡುತ್ತೇವೆ ಇದನ್ನು ಕಲಿಕೆ ಧಾರಣ ಎಂದು ಕರೆಯೋಣ ಆದ್ದರಿಂದ ಮಗು ನಿಜವಾಗಿ ಎಷ್ಟು ನೆನಪಿನಲ್ಲಿ ಉಳಿಸಿಕೊಳ್ಳುತ್ತದೆ ಆದ್ದರಿಂದ ಹೈ ಪಾಯಿಂಟ್ ಮತ್ತು ಲೋ ಪಾಯಿಂಟ್ ಉನ್ನತ ಹಂತವು ಹೆಚ್ಚಿನ ಕಲಿಕೆಯ ಧಾರಣವಾಗಿದೆ ಹಾಗಾಗಿ ಈ ತರಗತಿಯಲ್ಲಿ ಶಿಕ್ಷಕರು ಏನು ಹೇಳುತ್ತಿದ್ದಾರೆಂಬುದನ್ನು ಮಗುವಿಗೆ ನೆನಪಿಸಲು ಅಥವಾ ಸಾಕಷ್ಟು ಮಾಹಿತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾದರೆ ಅದು ಮೊದಲ ವರ್ಗ ಎಂದು ನಾವು ಹೇಳುತ್ತೇವೆ ಹಾಗೂ ಮಗುವು ಹೊಂದಿರುವ ನೆನಪಿನ ಅಂದಾಜಿನ ಮೇಲೆ ಉನ್ನತ ಮತ್ತು ಕಡಿಮೆ ವರ್ಗ ಎಂದು ನಾವು ವರ್ಗವನ್ನು ತಿಳಿಯಲು ಸಾಧ್ಯವಾಗುತ್ತಿಲ್ಲ ಏನು ನಡೆಯುತ್ತಿದೆ ಮತ್ತು ನಮ್ಮೊಂದಿಗೆ ಇರುವ ವೇರಿಯೇಬಲ್ ಎಂದರೆ ಬೋಧನೆಯ ವೇಗ ಬೋಧನೆಯ ವೇಗ ಕ್ಷಮಿಸಿ ಇದು ವೇಗ ಈಗ ನಾವು ಈ ಕಥಾವಸ್ತುವನ್ನು ನೋಡಿದರೆ ನಾವು ಹೆಚ್ಚಿನ ಕಲಿಕೆಯ ಧಾರಣವನ್ನು ಹೊಂದಿದ್ದೇವೆ ಮತ್ತು ಬೋಧನೆಯ ವೇಗವು ನಾವು ಟ್ರ್ಯಾಕ್ ಮಾಡುತ್ತಿದ್ದೇವೆ ಆದ್ದರಿಂದ ನಿಧಾನವಾಗಿ ಹೇಳೋಣ ನಾವು ಬೋಧನೆಯ ಕಡಿಮೆ ವೇಗವನ್ನು ಹೊಂದಿದ್ದೇವೆ ಅಂದರೆ ಅವರು ತುಂಬಾ ನಿಧಾನವಾಗಿ ಹೋಗುತ್ತಿದ್ದಾರೆ ಮತ್ತು ಅವರು ತುಂಬಾ ವೇಗವಾಗಿ ಹೋಗುತ್ತಿದ್ದಾರೆ ಆದ್ದರಿಂದ ಶಿಕ್ಷಕರ ದೃಷ್ಟಿಕೋನದಿಂದ ಶಿಕ್ಷಕನು ಹೊಂದಿರುವ ವೇರಿಯೇಬಲ್ ಅದು ಮಗುವಿಗೆ ಆಸಕ್ತಿಯನ್ನುಂಟುಮಾಡಲು ಮತ್ತು ಪ್ರೇರೇಪಿತವಾಗಿರಲು ಮತ್ತು ನಮ್ಮ ವಿಷಯದಲ್ಲಿ ಅವನನ್ನು ಅಥವಾ ಅವಳನ್ನು ಉಳಿಸಿಕೊಳ್ಳಲು ಅವರು ಬದಲಾಗಬಲ್ಲ ಒಂದು ವಿಷಯವಾಗಿದೆ ನಾವು ಅವರನ್ನು ಉಳಿಸಿಕೊಳ್ಳುವಂತೆ ಮಾಡುತ್ತೇವೆ ನಾವು ಅದನ್ನು ಟ್ರ್ಯಾಕ್ ಮಾಡಬೇಕಾಗಿರುವುದರಿಂದ ನಾವು ನಮ್ಮ ವೇರಿಯೇಬಲ್ ಅನ್ನು ಟ್ರ್ಯಾಕ್ ಮಾಡುತ್ತಿದ್ದೇವೆ ಕೊನೆಯ ತರಗತಿಯಿಂದ ನಿಮಗೆ ನೆನಪಿದ್ದರೆ ವಿಷಯಗಳನ್ನು ಸರಳವಾಗಿಡಲು ನಾವು ಈ ರೀತಿಯ ಕಥಾವಸ್ತುವನ್ನು ಹೊಂದಿದ್ದೇವೆ ನಾನು ಶಿಕ್ಷಕನಾಗಿದ್ದರೆ ಮತ್ತು ನಾನು ತುಂಬಾ ವೇಗವಾಗಿ ಹೋದರೆ ನಾನು ಹಿಡಿತವನ್ನು ಕಳೆದುಕೊಳ್ಳುತ್ತೇನೆ ಈ ಮಗು ಬಹುಶಃ ಕೇಳಿದ ಪಾಠವನ್ನು ಸಂಪೂರ್ಣ ತಲೆಯಲ್ಲಿ ಉಳಿಸಿಕೊಂಡಿಲ್ಲ ಮತ್ತು ಹಾಗಾಗಿ ಅವನು ವಿಚಲಿತನಾಗಿದ್ದಾನೆ ಆದರೆ ನಾನು ನಿಧಾನವಾಗಿ ಹೋಗಲು ಬಯಸಿದರೆ ನಾನು ಹೆಚ್ಚಿನ ಹಿಡಿತವನ್ನು ಹೊಂದಿರುತ್ತೇನೆ ಆದರೆ ನಾನು ಕಳೆದುಕೊಳ್ಳುತ್ತಿರುವುದು ನಾನು ಶಿಕ್ಷಕನಾಗಿದ್ದರೆ ನನ್ನ ಪಠ್ಯಕ್ರಮವನ್ನು ಸರಿದೂಗಿಸಲು ಸಾಧ್ಯವಾಗುವುದಿಲ್ಲ ಇದೇ ಸಂಘರ್ಷವೆಂದರೆ ಸರಿ ಹಾಗಾಗಿ ನಾನು ವೇಗವಾಗಿ ಹೋಗಬಹುದೇ ಅಥವಾ ನಾನು ನಿಧಾನವಾಗಿ ಹೋಗಬಹುದೇ ಎಂದು ಶಿಕ್ಷಕನು ನಿಯಂತ್ರಿಸಬಹುದು ನಾವು ತುಂಬಾ ನಿಧಾನವಾಗಿ ಹೋದರೆ ನಾವು ಕಳೆದುಕೊಳ್ಳುವ ನಿಯತಾಂಕ ಯಾವುದು ಪಠ್ಯಕ್ರಮದ ವ್ಯಾಪ್ತಿ ಪಠ್ಯಕ್ರಮದ ವ್ಯಾಪ್ತಿ ಎಂದೇ ಹೇಳೋಣ ಆದ್ದರಿಂದ ಪಠ್ಯಕ್ರಮದ ವ್ಯಾಪ್ತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ ಹಾಗಾಗಿ ನಾವು ಬೋಧನೆಯಲ್ಲಿ ನಿಧಾನವಾಗಿ ಹೋದರೆ ನಾವು ಪಠ್ಯಕ್ರಮದ ವ್ಯಾಪ್ತಿಯನ್ನು ಕಳೆದುಕೊಳ್ಳುತ್ತೇವೆ ಇದು ಪೂರ್ಣವಾಗದೆ ಉಳಿಯಲಿದೆ ನಾವು ವೇಗವಾಗಿ ಹೋದರೆ ಪಠ್ಯಕ್ರಮವನ್ನು ಪೂರ್ಣಗೊಳಿಸುತ್ತೇವೆ ಅದ್ಭುತವಾಗಿದೆ ಆದರೆ ನನ್ನ ಪ್ರಾಥಮಿಕ ಗ್ರಾಹಕರಾದ ನನ್ನ ವಿದ್ಯಾರ್ಥಿಗಳನ್ನು ನಾನು ಕಳೆದುಕೊಳ್ಳುತ್ತೇನೆ ಈಗ ನಾನು ಈ ರೀತಿ ಪ್ರಸ್ತುತಪಡಿಸಿದ್ದೇನೆಂದರೆ ಅದು ಸಂಘರ್ಷದಂತೆ ಭಾಸವಾಗತೊಡಗಿತು ಹಾಗಾಗಿ ಆಸಕ್ತಿಯ ಸಂಘರ್ಷವನ್ನು ನೆನಪಿಡಿ ಈಗ ಸಂಘರ್ಷವು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಇದೆ ಆದ್ದರಿಂದ ನಾವು ಈ x ಮತ್ತು y ನಿಂದ ನೋಡುತ್ತಿದ್ದೇವೆ ಈಗ ನಾವು ಸಂಘರ್ಷವನ್ನು ನೋಡುತ್ತೇವೆ ಆದ್ದರಿಂದ ಶಿಕ್ಷಕ ಮತ್ತು ಪಠ್ಯಕ್ರಮ ಇಲ್ಲಿದೆ ಇದನ್ನು ಈ ರೀತಿ ಮಾಡೋಣ ಮತ್ತು ಕೆಟ್ಟ ಕೈಬರಹದ ಬಗ್ಗೆ ಕ್ಷಮಿಸಿ ಇಲ್ಲಿ ನಾನು ಸಣ್ಣ ಪೆಟ್ಟಿಗೆಯನ್ನು ಎಳೆದಿದ್ದೇನೆ ಮತ್ತು ಅದು ಸಮಸ್ಯೆಯನ್ನು ಸೂಚಿಸುತ್ತದೆ ಇಲ್ಲಿ ನಾವು ಏನು ಬದಲಾಗಬಹುದು ಅದು ಬೋಧನೆಯ ವೇಗವಾಗಿದೆ ಆದ್ದರಿಂದ ಇದು ಬೋಧನೆಯ ವೇಗವಾಗಿದೆ ನಾನು ತುಂಬಾ ವೇಗವಾಗಿ ಅಥವಾ ವೇಗವಾಗಿ ಹೋಗಲು ಆಯ್ಕೆ ಮಾಡಬಹುದು ಮತ್ತು ನಿಧಾನವಾಗಿ ಹೋಗಲು ನಾನು ಆರಿಸಿಕೊಳ್ಳಬಹುದು ಆದ್ದರಿಂದ ನಿಧಾನ ಮತ್ತು ವೇಗದ ನಡುವೆ ಮಾತನಾಡಲು ಈ ಎರಡು ಸಿತ್ಥಿಗಳು ಮತ್ತು ನಂತರ ನಿಧಾನವಾಗಿ ಮತ್ತು ವೇಗವಾಗಿ ಹೋಗುವುದರ ಪರಿಣಾಮವು ಏನಾಗುತ್ತದೆ ನಾನು ಕಳೆದ ಬಾರಿ ಹೊಂದಿದ್ದಂತೆ ನಿರೂಪಿಸಲಾಗಿದೆ ನಾನು ವೇಗವಾಗಿ ಹೋದಾಗ ನಾನು ವಿದ್ಯಾರ್ಥಿಗಳ ಮೇಲೆ ಹಿಡಿತವನ್ನು ಕಳೆದುಕೊಳ್ಳುತ್ತೇನೆ ಆದ್ದರಿಂದ ವಿದ್ಯಾರ್ಥಿ ಮೇಲೆ ಹಿಡಿತವು ಕಡಿಮೆಯಾಗಿದೆ ನಾವು ಇದನ್ನು ಸಂಕ್ಷಿಪ್ತಗೊಳಿಸೋಣ ಧಾರಣ ಕಡಿಮೆಯಾಗಿದೆ ಹಾಗಾಗಿ ನಾನು ಕೆಳಗೆ ಬಾಣವನ್ನು ಹಾಕಿದ್ದೇನೆ ಇದರಿಂದಾಗಿ ನಾನು ನಿಧಾನವಾಗಿ ಹೇಳುವುದಾದರೆ ನಾನು ತುಂಬಾ ವೇಗವಾಗಿ ಹೋಗುತ್ತಿದ್ದೇನೆಂದರೆ ಪಠ್ಯಕ್ರಮವನ್ನು ಮುಗಿಸುತ್ತೆನೆ ನಾನು ಆಡಳಿತದ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ನಾನು ಅದನ್ನು ವಾಸ್ತವವಾಗಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದ್ದೇನೆ ನಾನು ನಿಧಾನವಾಗಿ ಹೋದರೆ ಹೌದು ವಿದ್ಯಾರ್ಥಿ ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಾನೆ ಏಕೆಂದರೆ ನಾನು ಅವನ ಕಲಿಕೆಯ ವೇಗಕ್ಕೆ ಹೊಂದಿಕೆಯಾಗುತ್ತಿದ್ದೇನೆ ಆದ್ದರಿಂದ ವಿದ್ಯಾರ್ಥಿಗಳ ಮೇಲೆ ಹಿಡಿತವು ಖಂಡಿತವಾಗಿಯೂ ಇರುತ್ತದೆ ಮತ್ತು ನಾನು ಕಳೆದುಕೊಳ್ಳುತ್ತಿರುವುದು ಪೂರ್ಣಗೊಳಿಸದ ಪಠ್ಯಕ್ರಮವಾಗಿದೆ ಅದಕ್ಕಾಗಿ ನಾನು ಸೈನ್ ಅಪ್ ಮಾಡಿದ್ದನ್ನು ನಾನು ಪೂರ್ಣಗೊಳಿಸಲಾಗಲಿಲ್ಲ ನಾನು ಪೂರ್ಣಗೊಳಿಸದ ಬಹಳಷ್ಟು ಸಂಗತಿಗಳು ಹಾಗೇ ಉಳಿದಿದೆ ಆದ್ದರಿಂದ ವಿನ್ಯಾಸ ಚಿಂತಕರಾಗಿ ನಮಗೆ ಸಾಮಾನ್ಯವಾಗಿ ಬೇಕಾಗಿರುವುದು ಈ ಎರಡು ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದು ಮತ್ತು ವಿದ್ಯಾರ್ಥಿಗಳನ್ನು ಉಳಿಸಿಕೊಳ್ಳುವುದು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಇದು ನನ್ನ ಅಪೇಕ್ಷಿತ ಫಲಿತಾಂಶವಾಗಿದೆ ಆದ್ದರಿಂದ ನಾನು ಇದನ್ನು ಉತ್ತಮ ರೀತಿಯಲ್ಲಿ ಪೋಸ್ಟ್ ಮಾಡುತ್ತೇನೆ ನನ್ನ ಕಪ್ಪು ಹಲಗೆಯಲ್ಲಿ ನಾನು ಇಲ್ಲಿ ಬರೆಯುತ್ತಿದ್ದೇನೆ ಆದ್ದರಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಸಮಸ್ಯೆಯ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಇದು ನಡೆಯುತ್ತಿದೆ ಆದ್ದರಿಂದ ಇದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಆಸಕ್ತಿಯ ಸಂಘರ್ಷವಾಗಿದೆ ಈಗ ನಾನು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ನನ್ನ ಪಠ್ಯಕ್ರಮವನ್ನು ಸರಿದೂಗಿಸಲು ನಾನು ವೇಗವಾಗಿರಲು ಬಯಸುತ್ತೇನೆ ಆದರೆ ನಾನು ನಿಧಾನವಾಗಿರಬೇಕು ಆದ್ದರಿಂದ ವಿದ್ಯಾರ್ಥಿ ಅದನ್ನು ಉಳಿಸಿಕೊಳ್ಳುತ್ತಾನೆ ಮತ್ತು ನಾನು ಹೇಳಿದ ಒಂದು ತತ್ವವನ್ನು ನೀವು ನೆನಪಿಸಿಕೊಂಡರೆ ಬೇರೆ ದಾರಿಯಲ್ಲಿ ಹೋಗುತ್ತಿದ್ದೇನೆ ನೀವು ಬೇರೆ ರೀತಿಯಲ್ಲಿ ಏನು ಮಾಡಬಹುದು ಎಂಬುದರ ಕುರಿತು ಯೋಚಿಸಲು ನಾನು ನಿಮಗೆ ಸ್ವಲ್ಪ ಸಮಯ ನೀಡುತ್ತೇನೆ ಖಂಡಿತವಾಗಿಯೂ ನೀವು ನಿಮ್ಮ ಸ್ವಂತ ಆಲೋಚನೆಗಳೊಂದಿಗೆ ಹೊರಬರಬಹುದು ಆದರೆ ನಾನು ನಿಮಗೆ ಇಲ್ಲಿ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ಕೆಲವು ನಿಮಿಷಗಳ ಹಿಂದೆ ನಾವು ಕಲಿತದ್ದನ್ನು ನಾವು ಬಳಸುತ್ತಿದ್ದೇವೆ ಎಂದರೆ ನನ್ನ ವಿದ್ಯಾರ್ಥಿಯನ್ನು ಉಳಿಸಿಕೊಳ್ಳಲು ನಾನು ಹೇಗೆ ಸಹಾಯ ಮಾಡುತ್ತೇನೆ ಮತ್ತು ನನ್ನ ಶಿಕ್ಷಕರಿಗೆ ತ್ವರಿತ ದರದಲ್ಲಿ ಕಲಿಸಲು ಅಥವಾ ಕಲಿಸಲು ನಾನು ಹೇಗೆ ಸಹಾಯ ಮಾಡುತ್ತೇನೆಂದರೆ ಆಕೆ ತನ್ನ ಪಠ್ಯಕ್ರಮವನ್ನು ಪೂರ್ಣಗೊಳಿಸುತ್ತಾರೆಯೇ ಆದ್ದರಿಂದ ಇದು ನಮ್ಮಲ್ಲಿನ ಆಸಕ್ತಿಯ ಸಂಘರ್ಷವಾಗಿದೆ ಮತ್ತು ನೀವು ಇದನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ನೋಡಲು ಬೇರೆ ಮಾರ್ಗದ ಕಲ್ಪನೆಯನ್ನು ಅನ್ವಯಿಸಲು ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ ಇಲ್ಲಿ ಒಂದು ಕ್ಷಣ ನೀವು ಬಯಸಿದರೆ ವೀಡಿಯೊವನ್ನು ವಿರಾಮಗೊಳಿಸಬಹುದು ಯಾವುದೇ ಆಲೋಚನೆಗಳು ಆದ್ದರಿಂದ ಸಾಮಾನ್ಯವಾಗಿ ನನ್ನ ವಿದ್ಯಾರ್ಥಿಗಳಿಂದ ನಾನು ಕೇಳುವ ಸಾಮಾನ್ಯ ಉಪಾಯವೆಂದರೆ ವಿದ್ಯಾರ್ಥಿಯನ್ನು ಶಿಕ್ಷಕರನ್ನಾಗಿ ಮಾಡೋಣ ಮತ್ತು ಶಿಕ್ಷಕರು ತಮ್ಮ ಪಾತ್ರವನ್ನು ಹಿಮ್ಮುಖಗೊಳಿಸುತ್ತಾರೆ ಆದ್ದರಿಂದ ಅವರು ಪಠ್ಯಕ್ರಮದ ಭಾಗವನ್ನು ವಿಭಾಗಿಸಿ ಅದನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ ಇದು ಕೆಲವು ವಿಷಯಗಳಲ್ಲಿ ಕೆಲವು ಧೈರ್ಯಶಾಲಿ ಶಿಕ್ಷಕರು ಮಾಡುವ ಸಾಮಾನ್ಯ ಅಭ್ಯಾಸವಾಗಿದೆ ಮತ್ತು ಗೈಸ್ ನೀವು ತಯಾರಾಗಿ ಬನ್ನಿ ಮತ್ತು ನೀವು ಕಲಿತದ್ದನ್ನು ಹೇಳಿ ಹಾಗೂ ಇತರರ ಮುಂದೆ ತರಗತಿಯಲ್ಲಿ ಪ್ರಸ್ತುತಪಡಿಸಬೇಕು ಎಂದು ಹೇಳುತ್ತಾರೆ ಆದ್ದರಿಂದ ಈ ರೀತಿಯಾಗಿ ಒಂದು ಪಾತ್ರ ಹಿಮ್ಮುಖವಾಗಿದೆ ಮತ್ತು ವಾಸ್ತವವಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಕಲ್ಪಿಸಿದಕ್ಕಿಂತ ಹೆಚ್ಚಿನದನ್ನು ಉಳಿಸಿಕೊಳ್ಳುತ್ತಾರೆ ಮತ್ತು ಈ ವ್ಯಕ್ತಿ ಈ ಕೆಲಸವನ್ನು ಮಾಡಬೇಕು ಮತ್ತು ಆ ವ್ಯಕ್ತಿ ಆ ಕೆಲಸವನ್ನು ಮಾಡಬೇಕು ಎಂದು ನೀವು ಆಯ್ದು ಸಹ ಹೇಳಬಹುದು ಆದ್ದರಿಂದ ನೀವು ವಾಸ್ತವವಾಗಿ ಅದನ್ನು ಮಾಡಬಹುದು ಆದ್ದರಿಂದ ಇದು ವ್ಯತಿರಿಕ್ತ ಕಲ್ಪನೆ ಖಂಡಿತವಾಗಿಯೂ ಹಲವಾರು ಇತರ ವಿಚಾರಗಳಿವೆ ಉದಾಹರಣೆಗೆ ಪೂರ್ವಭಾವಿ ಸಿದ್ಧತೆ ಅಥವಾ ಮುಂಚಿನ ಕ್ರಮವು ಮುಂಚಿತವಾಗಿ ತಯಾರಿಸಲು ನೀವು ಕೇಳಬಹುದು ಮತ್ತು ಅವರ ಅನುಮಾನಗಳನ್ನು ನಮ್ಮ ಕೈಯಾರ ನಿವಾರಿಸಲು ಇಲ್ಲಿಗೆ ಬನ್ನಿ ಅಥವಾ ನೀವು ವೀಡಿಯೊ ರೆಕಾರ್ಡಿಂಗ್ ಮಾಡಬಹುದು ಮತ್ತು ಜನಪ್ರಿಯ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ನೋಡುವಂತೆ ಅವುಗಳನ್ನು ಮನೆಯಲ್ಲಿಯೇ ಪ್ಲೇ ಮಾಡುವಂತೆ ಮಾಡಬಹುದು ಈ ರೀತಿಯಾಗಿ ನೀವು ನಿಜವಾಗಿಯೂ ಹಿಮ್ಮುಖವಾಗಿ ಹೋಗಬಹುದು ಮತ್ತು ಕೆಲವು ನಿಮಿಷಗಳ ಹಿಂದೆ ನಾನು ಮಾತನಾಡಿದ್ದನ್ನು ನೋಡಬಹುದು ಇದು ಹಿಮ್ಮುಖದ ಉದಾಹರಣೆಯಾಗಿದೆ ನೀವು ನನ್ನ ತರಗತಿಗೆ ಬರುವುದಕ್ಕಿಂತ ನಾನು ಕಲಿಸಬೇಕಾದ ಯಾವುದೇ ವೇಗದಲ್ಲಿ ನನ್ನ ಮಾತುಗಳನ್ನು ಕೇಳುವ ಬದಲು ನಾನು ನಿಮ್ಮ ಮನೆಗೆ ಮಾಧ್ಯಮದ ಮೂಲಕ ಬರುತ್ತೇನೆ ಹಾಗಾಗಿ ಇದು ವ್ಯತಿರಿಕ್ತವಾಗಿದೆ ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಹಲವಾರು ಮಾರ್ಗಗಳಿವೆ ನಾನು ಮಾತನಾಡಿದ ಈ ವಿಧಾನಗಳನ್ನು ಹೇಗೆ ಅನ್ವಯಿಸಬೇಕು ಎಂಬುದರ ಕುರಿತು ಯೋಚಿಸಲು ಇದು ಮಾತ್ರ ಪ್ರಚೋದಿಸುವುದು ಈ ವಿಮಾನವು ಸಾಕಷ್ಟು ಹೊಗೆಯನ್ನು ಉಗುಳುವ ವಿಶ್ಲೇಷಣೆಯನ್ನು ನೀವು ನೋಡಬಹುದು ಹಾಗಾಗಿ ಸಂಘರ್ಷವು ನಿಜವಾಗಿಯೂ ಟೈರ್ ಮತ್ತು ರನ್ವೇ ನಡುವೆ ಇರುತ್ತದೆ ಮತ್ತು ನೀವು ನೋಡಬಹುದಾದ ಸಾಕಷ್ಟು ಹೊಗೆ ಮತ್ತು ಅದಕ್ಕೆ ಕಾರಣ ಟೈರ್ನ ವಸ್ತು ಕೆಲವು ಕ್ಷಣ ಟೈರ್ ವಾಸ್ತವವಾಗಿ ಮೇಲ್ಮೈಗೆ ಅಪ್ಪಳಿಸುತ್ತದೆ ಮತ್ತು ಸಮಸ್ಯೆ ಏನೆಂದು ನೀವು ಕಂಡುಕೊಂಡ ನಂತರ ರಿವರ್ಸ್ ಅನ್ನು ಅನ್ವಯಿಸುವ ಮೂಲಕ ನೀವು ಇದನ್ನು ಪರಿಹರಿಸಬಹುದು ಸಮಸ್ಯೆಯೆಂದರೆ ಅದು ನಿರ್ದಿಷ್ಟ ಸಮಯದಲ್ಲಿ ತುಂಬಾ ವೇಗವಾಗಿರುತ್ತದೆ ಅದಕ್ಕೆ ಈ ಸಂಘರ್ಷ ಚಕ್ರಗಳು ನಿಧಾನವಾಗಿರಬೇಕೆಂದು ನೀವು ಬಯಸುತ್ತೀರಿ ಆದ್ದರಿಂದ ಈ ಟೈರ್ಗಳು ಘರ್ಷಣೆಗೊಳ್ಳದೆ ಅದು ವೇಗವಾಗಿರಬೇಕು ಮತ್ತು ಈ ಬಾಹ್ಯಾಕಾಶ ನೌಕೆ ಸೇರಿದಂತೆ ಈ ಸಾಂಪ್ರದಾಯಿಕ ವಿಮಾನಗಳು ನಿಧಾನವಾಗಿ ಹೋದರೆ ವಾಯುಬಲವಿಜ್ಞಾನದ ಸ್ಟಾಲ್ಗಳಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ವೇಗವಾಗಿ ಇಳಿಯಬೇಕು ಇದರಿಂದ ಅದು ಇಳಿಯಬಹುದು ನೀವು ನಿಧಾನವಾಗಿರಬೇಕು ಇದರಿಂದಾಗಿ ಟೈರ್ನ ವಸ್ತು ಮತ್ತು ರಿವರ್ಸ್ ಮಾಡುವ ಮಾರ್ಗವಿದೆ ನನ್ನ ಕೆಲವು ವಿದ್ಯಾರ್ಥಿಗಳು ಓಹ್ ವೆಲ್ ನಂತಹ ವಿಚಾರಗಳ ಬಗ್ಗೆ ಯೋಚಿಸುತ್ತಾರೆ ನಾನು ವಿಮಾನದ ವೇಗದಲ್ಲಿ ಕನ್ವೇಯರ್ ಬೆಲ್ಟ್ ಅನ್ನು ತಯಾರಿಸುತ್ತೇನೆ ರನ್ವೇ ಇರುವ ಸ್ಥಳದಲ್ಲಿ ನಾನು ಈಗಾಗಲೇ ಸಾಕಷ್ಟು ಟೈರ್ಗಳನ್ನು ಖರ್ಚು ಮಾಡುತ್ತೇನೆ ಅಥವಾ ರನ್ವೇ ಇರುವ ಸ್ಥಳವನ್ನು ರಬ್ಬರ್ ಮಾಡುತ್ತೇನೆ ಮತ್ತು ಇದು ನಾನು ಓದಿದ ಇನ್ನೊಂದು ಪರಿಹಾರ ಮಾರ್ಗವೆಂದರೆ ಟೈರ್ ಅನ್ನು ವಿಮಾನದಂತೆಯೇ ಅದೇ ವೇಗದಲ್ಲಿ ತಿರುಗಿಸುವುದು ಹಾಗಾಗಿ ನೆಲ ಮತ್ತು ಚಕ್ರಗಳ ನಡುವಿನ ಸಾಪೇಕ್ಷ ವೇಗ ಶೂನ್ಯವಾಗಿರುತ್ತದೆ ಆದ್ದರಿಂದ ಅದು ಹಾಗೆ ಲ್ಯಾಂಡಿಂಗ್ ಸ್ಥಾಯಿ ಆದ್ದರಿಂದ ಅದು ನಿಜವಾಗಿ 0 ಯಿಂದ 200 ಕಿಲೋಮೀಟರ್ ವರೆಗೆ ಪ್ರಾರಂಭವಾಗುವುದಿಲ್ಲ ಅಥವಾ ಅದು ಯಾವ ವೇಗದಲ್ಲಿ ಹೋಗುತ್ತದೆಯೋ ಆ ಕ್ಷಣದಲ್ಲಿ ಅದು ಆಗಾಗಲೇ ತಿರುಗುವ ವೇಗದಲ್ಲಿರುತ್ತದೆ ಆದ್ದರಿಂದ ಟೈರ್ನ ವಸ್ತು ಕನಿಷ್ಠವಾಗಿರುತ್ತದೆ ಆದ್ದರಿಂದ ಇದು ಇನ್ನೊಂದು ರೀತಿಯ ತತ್ವದ ಸುತ್ತಿನ ಪರಿಹಾರವಾಗಿದೆ ನಾವು ಕೊನೆಯ ಬಾರಿಗೆ ನೋಡಿದ ಮೂರನೆಯ ಸಮಸ್ಯೆ ನೀವು ಅದೇ ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು ನೀವು ಅದನ್ನು ಬಿಸಿ ಸ್ಥಳಕ್ಕೆ ಕೊಂಡೊಯ್ಯುವಾಗ ಚಾಕೊಲೇಟ್ಗಳು ಕರಗುತ್ತಿವೆ ಮತ್ತು ಅದು ಮುಖ್ಯ ಸಮಸ್ಯೆಯಾಗಿದೆ ಆದ್ದರಿಂದ ಯಾರಾದರೂ ಗ್ರಾಹಕರು ಚಾಕೊಲೇಟ್ಗಳನ್ನು ತೆರೆದಾಗ ಅವು ಗಟ್ಟಿಯಾದ ಆಕಾರದಲ್ಲಿರುವ ಅಗತ್ಯವಿರುತ್ತದೆ ಮತ್ತು ಅವುಗಳನ್ನು ಬಿಸಿ ಸ್ಥಳಗಳಲ್ಲಿ ಸಾಗಿಸಲು ನೀವು ಬಯಸುತ್ತಿದ್ದಿರಿ ಆದ್ದರಿಂದ ಸಂಘರ್ಷವು ಪರಿಸರ ಮತ್ತು ಚಾಕೊಲೇಟ್ ನಡುವೆ ಇರುತ್ತದೆ ಆದ್ದರಿಂದ ಬೇರೆ ರೀತಿಯ ಸುತ್ತಿನ ಪರಿಹಾರವನ್ನು ಇಲ್ಲಿ ಅನ್ವಯಿಸಬಹುದು ಮತ್ತು ಹವಾನಿಯಂತ್ರಣವನ್ನು ಮಾಡುವ ಪರಿಸರವನ್ನು ಬಿಸಿ ಮಾಡುವ ಬದಲು ನಾವು ಇದನ್ನು ಮಾಡಬಹುದೇ ಇದನ್ನು ಮಾಡಲು ಕಡಿಮೆ ವೆಚ್ಚದ ಮಾರ್ಗಗಳ ಬಗ್ಗೆ ನೀವು ಯೋಚಿಸಬಹುದೇ ಅಲ್ಟ್ರಾ ಕಡಿಮೆ ತಾಪಮಾನಕ್ಕೆ ರವಾನೆಯಾಗುವ ಮೊದಲು ನಾವು ಚಾಕೊಲೇಟ್ ಅನ್ನು ತಣ್ಣಗಾಗಿಸುತ್ತೇವೆ ಮತ್ತು ಅದರ ಸುತ್ತಲೂ ನಿರ್ವಾತದೊಂದಿಗೆ ರವಾನಿಸುತ್ತೇವೆ ನೀವು ಬಹುಶಃ ಗಾಳಿಯನ್ನು ಹೊರತೆಗೆಯಬಹುದು ಮತ್ತು ಅದನ್ನು ಕಳುಹಿಸಬಹುದು ಆದ್ದರಿಂದ ತಂಪಾದ ವಾತಾವರಣವನ್ನು ಅದರ ಸಾಗಾಟದ ಮೂಲಕ ಹೊಂದಿಸಿ ಮತ್ತು ಕೊನೆಯಲ್ಲಿ ನೀವು ತಂಪಾದ ಚಾಕೊಲೇಟ್ಗಳನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಅದನ್ನು ಬಿಸಿಮಾಡಲು ಅನುಮತಿಸದೆ ಬೇರೆ ರೀತಿಯಲ್ಲಿ ಮಾಡಿದ್ದೀರಿ ಅಂದರೆ ಅದನ್ನು ತಂಪಾಗಿಸುವುದು ಇದು ಮೊದಲಿನ ಕ್ರಿಯೆಯಾಗಿದೆ ಕ್ಷಮಿಸಿ ಹಿಂದೇ ನೀವು ಇದನ್ನು ಮಾಡಿ ಮತ್ತು ನೀವು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಇದನ್ನು ಪರಿಹರಿಸಲು ಹಲವು ಮಾರ್ಗಗಳಿವೆ ನೀವು ಬಯಸಿದರೆ ನಾವು ಈ ವಿಚಾರಗಳನ್ನು ಹರ್ಷೆಗೆ Hersheys ಸಲ್ಲಿಸಿಲ್ಲ ಇದನ್ನು ಹೇಗೆ ಮಾಡಬೇಕೆಂದು ಹರ್ಷೆರವರು ಈಗಾಗಲೇ ಕಂಡುಹಿಡಿದಿದ್ದಾರೆ ಆದ್ದರಿಂದ ಕಳೆದ ಬಾರಿ ನಾನು ಹೇಳಿದಂತೆ ಇದು ನಾವು ಕಂಡುಕೊಂಡ ಮುಕ್ತ ನಾವೀನ್ಯತೆ ಸಮಸ್ಯೆ ಆದ್ದರಿಂದ ನಿಮ್ಮ ಸುತ್ತಲೂ ನೀವು ನೋಡುವ ಹೆಚ್ಚಿನ ಸಮಸ್ಯೆಗಳನ್ನು ನೀವು ತೆಗೆದುಕೊಳ್ಳಬಹುದು ಬಹು ಏಕೆ ಪ್ರಶ್ನೆಗಳನ್ನು ಅನ್ವಯಿಸಬಹುದು ಆಸಕ್ತಿಯ ಸಂಘರ್ಷವನ್ನು ಅನ್ವಯಿಸಬಹುದು ಮತ್ತು ಈ ತತ್ವಗಳಲ್ಲಿ ಒಂದನ್ನು ತೆಗೆದುಕೊಳ್ಳಿ ಮತ್ತು ನೀವು ಗಂಭೀರ ಸಮಸ್ಯೆಗಳನ್ನು ಪ್ರಾರಂಭಿಸುವ ಮೊದಲು ಅದರ ಅಭ್ಯಾಸವನ್ನು ತಿಳಿಯಲು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಬಹುದು ಆದ್ದರಿಂದ ಇದೀಗ ಈ ಪರಿಹಾರದ ಮಾಡ್ಯೂಲ್ ಇಲ್ಲಿದೆ ಹಾಗಾಗಿ ನೀವು ಜಗತ್ತಿನಲ್ಲಿ ಹೊರಗೆ ಹೋಗಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ಕೋರ್ಸ್ನ ಈ ಭಾಗದಲ್ಲಿ ನಾವು ಸೂಚಿಸಿದ ಉದಾಹರಣೆಗಳೊಂದಿಗೆ ಈ ವಿಧಾನಗಳನ್ನು ಪ್ರಯತ್ನಿಸಿ ಇದರಿಂದ ನೀವು ನಿಜವಾಗಿಯೂ ಹೆಚ್ಚಿನ ಅಭ್ಯಾಸವನ್ನು ಪಡೆಯಬಹುದು ಇದು ಚಾಲನೆ ಈಜು ಅಥವಾ ನೀವು ಕಲಿತ ಹೊಸ ಕೌಶಲ್ಯಗಳಂತೆಯೇ ಇರುತ್ತದೆ ಇದು ಅನೇಕ ಬಾರಿ ಪ್ರಯತ್ನಿಸುವುದರ ಬಗ್ಗೆ ಮತ್ತು ನಂತರ ನೀವು ಈ ವಿಧಾನಗಳೊಂದಿಗೆ ಪಾಂಡಿತ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಈ ವಿಧಾನಗಳನ್ನು ಪ್ರಯತ್ನಿಸುವ ಅದೃಷ್ಟ ನಿಮಗೆ ತಿಳಿದಿದೆ ಸಂತೋಷ